ಸಾಮಾನ್ಯವಾಗಿ ಸೃಜನಾತ್ಮಕ ಜನರು ಸಾಂಪ್ರದಾಯಿಕ ಜ್ಞಾನ ಆಲೋಚನೆ ಶೈಲಿಗಳನ್ನು ಊಹನಗಳು ಮತ್ತು ನಿಯಮಗಳನ್ನು ಪ್ರಶ್ನಿಸುತ್ತಾರೆ ಇದರಿಂದಾಗಿ ಸೃಜನಶೀಲ ಜನರು ತಮ್ಮ ಸುತ್ತಲಿರುವ ಸಮಾಜದೊಂದಿಗೆ ಸಂಘರ್ಷವನ್ನು ಎದುರಿಸುತ್ತಾರೆ ನೀವು ನಿಮ್ಮ ಸ್ನೇಹಿತರೊಂದಿಗೆ ಮತ್ತು ಅದರೊಂದಿಗೆ ಹೋರಾಡಲು ಪ್ರಾರಂಭಿಸಬೇಕೆಂದು ನಾನು ಸಲಹೆ ನೀಡುತ್ತಿಲ್ಲ ಆದರೆ ಸಾಮಾನ್ಯವಾಗಿ ಇವು ಸೃಜನಶೀಲ ಜನರ ಗುಣಲಕ್ಷಣಗಳಾಗಿವೆ ಆದ್ದರಿಂದ ಸೃಜನಶೀಲರಾಗಿರುವುದು ನಿರಂತರವಾಗಿರಬೇಕು ನೀವು ಅದರಲ್ಲಿ ಇರಬೇಕು ನೀವು ಸರಿ ಬಿಡಬಾರದು ಅದಕ್ಕಾಗಿಯೇ ನೀವು ಧೈರ್ಯದಿಂದ ಇರಬೇಕು ನೀವು ರಾಜಿ ಮಾಡಿಕೊಳ್ಳಬಾರದು ನೀವು ಮೊಂಡುತನದವರಾಗಿರಬೇಕು ಅದು ಕೆಲಸ ಮಾಡುತ್ತದೆ ಮತ್ತು ಅದರಲ್ಲಿ ಕೆಲಸ ಮಾಡುವುದನ್ನು ನೀವು ನಂಬಬೇಕು ನಾನು ಸೊಕ್ಕಿನ ಪ್ರಶ್ನೆ ಗುರುತು ಹಾಕುತ್ತೇನೆ ಸೊಕ್ಕು ಮತ್ತು ಆತ್ಮ ವಿಶ್ವಾಸ ನಡುವಿನ ಒಂದು ತೆಳುವಾದ ವಿಭಜನೆ ರೇಖೆ ಇದೆ ಆದ್ದರಿಂದ ನೀವು ಹೋಮಿಯೋಪತಿ ಪ್ರಮಾಣದಲ್ಲಿ ಸೊಕ್ಕಿನವರಾಗಿರಬಹುದು ಆದರೆ ಅಲೋಪಥಿಕ್ ಪ್ರಮಾಣದಲ್ಲಿ ಸರಿಯಾಗಿಲ್ಲ ಹಾರ್ಡ್ ಕೆಲಸ ಸರಿ ಹಾರ್ಡ್ ಕೆಲಸ ತುಂಬಾ ಮುಖ್ಯವಾಗಿದೆ 10000 ಗಂಟೆಯ ನಿಯಮ ಎಂದು ಕರೆಯಲ್ಪಡುವ ವಿಷಯವಿದೆ ಇದನ್ನು ನೋಬೆಲ್ ಪ್ರಶಸ್ತಿ ವಿಜೇತರಾದ ಹರ್ಬರ್ಟ್ ಸೈಮನ್ ಪ್ರಸ್ತಾಪಿಸಿದ್ದಾರೆ ಇದು ಏನನ್ನಾದರೂ ಸಾಧಿಸಲು 10000 ಗಂಟೆಗಳಷ್ಟು ವ್ಯಾಪಕ ತರಬೇತಿಯನ್ನು ತೆಗೆದುಕೊಳ್ಳುತ್ತದೆ ಎಂದು ಯಾರು ಹೇಳುತ್ತಾರೆ ಭರತನಾಟ್ಯಂ ಕ್ರಿಕೆಟ್ ಟೆನಿಸ್ ಎಂದರೆ ನೀವು 10000 ಗಂಟೆಗಳಷ್ಟು ಗುಣಮಟ್ಟದ ಸಮಯವನ್ನು ಹಾಕಬೇಕಾದರೆ ನೀವು ಮಾರ್ಕ್ ಸರಿ ಮಾಡಬಹುದು ಆದ್ದರಿಂದ ಇದು ಧೈರ್ಯಕೊಡುವ ವಿಷಯವೆಂದರೆ ಜನಪ್ರಿಯ ಗ್ರಹಿಕೆಗೆ ವಿರುದ್ಧವಾಗಿ ಇದು ಕೇವಲ ಆದ್ಯತೆ ಅಥವಾ ಪ್ರತಿಭೆ ಅಲ್ಲ ನೀವು ಸರಾಸರಿ ಗುಪ್ತಚರಕ್ಕಿಂತ ಹೆಚ್ಚು ಇದ್ದರೆ ನೀವು ಈ 10000 ಗಂಟೆಗಳೊಳಗೆ ಹಾಕಿದರೆ ಯಾರಾದರೂ ಪರಿಣಿತರಾಗಬಹುದು ಮೊಝಾರ್ಟ್ ಎ ರೆಹ್ಮಾನ್ ವಿಶ್ವನಾಥನ್ ಆನಂದ್ ಬಿಲ್ ಗೇಟ್ಸ್ ಈ ಎಲ್ಲ ಜನರೂ ತಮ್ಮ ಆಯಾ ಕ್ಷೇತ್ರಗಳಲ್ಲಿ 10000 ಗಂಟೆಗಳಲ್ಲಿ ಪ್ರಸಿದ್ಧರಾಗುವುದಕ್ಕಿಂತ ಮುಂಚೆಯೇ ನೀವು ಯೋಚಿಸುತ್ತಿದ್ದೀರಿ ರಹಮಾನ್ 3 ನೇ ವಯಸ್ಸಿನಲ್ಲಿ ಕೀ ಬೋರ್ಡ್ ಕಲಿಯಲು ಪ್ರಾರಂಭಿಸಿದರು ಆದ್ದರಿಂದ ಇದು ನಿಜಕ್ಕೂ ಈ ಜೀನಿಯಸ್ ಸಿದ್ಧಾಂತ ಎಂದು ಕರೆಯಲ್ಪಡುತ್ತದೆ ಅದರಲ್ಲಿ ಬಹಳಷ್ಟು ಬೆವರು ಮಾತ್ರ ಆಗಿದೆ ಕೇವಲ ಹಾರ್ಡ್ ಕೆಲಸ ಸರಿ ಆದ್ದರಿಂದ ಅತ್ಯಂತ ಧೈರ್ಯಕೊಡುವ ನಾನು ಮತ್ತೆ ಬರುತ್ತೇನೆ ಹಾರ್ಡ್ ಕೆಲಸ ಮಾತ್ರ ಸಂಗತಿಯಾಗಿದೆ ಇದರರ್ಥ ಯಾರೂ ಇದನ್ನು ಮಾಡಬಹುದು ಮೂಲಭೂತವಾಗಿ ನಿಮಗೆ ದೃಢತ್ವವಿದೆಯೇ ನಿಮಗೆ ಸ್ಥಿರತೆ ಇದೆಯೇ ಸರಿ ಈ ಮ್ಯಾರಥಾನ್ ಅನ್ನು ಓಡಿಸಲು ನೀವು ಸಿದ್ಧರಿದ್ದೀರಾ ನೀವು ಈ 10000 ಗಂಟೆಗಳೊಳಗೆ ಹಾಕಿದರೆ ನೀವು ಯಾವುದೇ ಕ್ಷೇತ್ರದಲ್ಲೂ ಒಬ್ಬ ಮಾಸ್ಟರ್ ಆಗಬಹುದು ಈ ನಿಯಮವು ನಿಖರವಾಗಿ ಏನು ಇದು ತುಂಬಾ ಸರಳವಾಗಿದೆ ಸಂಶೋಧನೆಯ ಸಕಾರಾತ್ಮಕ ಅಥವಾ ಪ್ರದೇಶವನ್ನು ಸದುಪಯೋಗಪಡಿಸಿಕೊಳ್ಳಲು ಸುಮಾರು 10000 ಗಂಟೆಗಳ ಉದ್ದೇಶಪೂರ್ವಕ ಅಭ್ಯಾಸ ಅಧ್ಯಯನವು ತೆಗೆದುಕೊಳ್ಳುತ್ತದೆ ಆದ್ದರಿಂದ ನೀವು ದಿನಕ್ಕೆ ಮೂರು ಗಂಟೆಗಳ ಕಾಲ ಟೆನ್ನಿಸ್ ಅನ್ನು ಅಭ್ಯಾಸ ಮಾಡುತ್ತಿದ್ದರೆ ನೀವು ಶಾಲೆ ಅಥವಾ ಜಿಲ್ಲೆಯಲ್ಲಿ ಚಾಂಪಿಯನ್ ಆಗಲು ಅಥವಾ ಅದು ಏನೇ ಇರಲಿ ಅದನ್ನು ಸುಮಾರು ಹತ್ತು ವರ್ಷಗಳು ತೆಗೆದುಕೊಳ್ಳುತ್ತದೆ ಅದೇ ಕರಾಟೆ ಭರತನಾಟ್ಯಂ ಯಾವುದಾದರೂ ಸರಿ ವಯೋಲಿನ್ ಅಥವಾ ಯಾವುದೇ ವಾದ್ಯ ಅಥವಾ ಯಾವುದಾದರೂ ವಿಷಯ ಪೂರ್ಣ ಸಮಯ ಉದ್ಯೋಗ ನಾವು ಸುಮಾರು 8 ಗಂಟೆಗಳ ಕಾಲ ಕಳೆಯುತ್ತೇವೆ ಹೀಗಾಗಿ ಸುಮಾರು 5 ವರ್ಷಗಳು ತೆಗೆದುಕೊಳ್ಳುತ್ತದೆ ಅದಕ್ಕಾಗಿಯೇ ನೀವು 5 ವರ್ಷಗಳಿಂದ ಸಹಾಯಕ ಪ್ರೊಫೆಸರ್ ಆಗಿರುವ ಸಹಾಯಕ ಪ್ರಾಧ್ಯಾಪಕರಾಗಲು ಅವರು ಹೇಳುತ್ತಾರೆ 5 ವರ್ಷಗಳು ಜನರು ತಮ್ಮ ಸ್ನಾತಕೋತ್ತರ ಪದವಿಯನ್ನು ಪಡೆದುಕೊಳ್ಳುವ ಸಮಯ M ಆದುದರಿಂದ 5 ವರ್ಷಗಳಲ್ಲಿ ನೀವು ಆ ಕ್ಷೇತ್ರದಲ್ಲಿ ಸುಮಾರು 10000 ಗಂಟೆಗಳಲ್ಲಿ ಇರುತ್ತಿದ್ದೀರಿ ಈಗ ನಿಮ್ಮ ಅನೇಕ ಸಂಶೋಧನಾ ವಿದ್ಯಾರ್ಥಿಗಳು ಈ 10000 ಗಂಟೆಯ ನಿಯಮವನ್ನು ಹಾಕುತ್ತಾರೆ ನೀವು ದಿನಕ್ಕೆ 10 ರಿಂದ 12 ಗಂಟೆಗಳ ಕಾಲ ವಾರದ 6 ದಿನಗಳು ನೀವು ಮಾಡಲು ಬಯಸುವ ನಿಮ್ಮ ವೈಯಕ್ತಿಕ ವಿಷಯಗಳಿಗಾಗಿ ಭಾನುವಾರ ಬಿಡಿ ಕ್ರೀಡಾ ಅಥವಾ ನೀವು ಚಲನಚಿತ್ರವನ್ನು ವೀಕ್ಷಿಸಲು ಬಯಸುವಿರಾ ಅಥವಾ ಮಧ್ಯಾಹ್ನ ನಿದ್ದೆ ಮಾಡಲು ಬಯಸಿದರೆ ನೀವು ಖರ್ಚು ಮಾಡಿದರೆ ವಾರಕ್ಕೆ 60 ಗಂಟೆಗಳು 3 ರಿಂದ 4 ಗಂಟೆಗಳು 3 ರಿಂದ 4 ವರ್ಷಗಳು ನಾವು ಆ ದೃಷ್ಟಿ ಪಡೆಯಲು ಮುಂಚೆ ದರ್ಶನ್ ಮತ್ತು ಹೌದು ನಾನೇನು ಮಾಡುತ್ತಿದ್ದೇನೆ ಎಂಬುದರ ಕುರಿತು ನಾನು ಸಂಪೂರ್ಣವಾಗಿ ಭರವಸೆ ಹೊಂದಿದ್ದೇನೆ ಮತ್ತು ಮಾರ್ಗದರ್ಶಿ ಸಹ ಸರಿ ನೀವು ತಯಾರಾಗಿದ್ದೀರಿ ಹೇಳುತ್ತಾರೆ ಇದೀಗ ದಯವಿಟ್ಟು ಹೋಗಿ ಜಗತ್ತನ್ನು ವಶಪಡಿಸಿಕೊಳ್ಳಿ ನೀವು ಆ ಕ್ಷೇತ್ರದಲ್ಲಿ ನಿಮ್ಮ ಮಾರ್ಗದರ್ಶಿ ಹಿಂದೆ ಹೋಗಿ ನಂತರ ನೀವು ಹೆಚ್ಚು ವಿಶ್ವಾಸದಿಂದ ಮಾತನಾಡಿ ಹಾಗಾಗಿ ನಾನು ಪಿಎಚ್ಡಿ ಹೇಳುತ್ತೇನೆ ಈ ಕೋನದ ಬಗ್ಗೆಯೂ ಸಹ ಇದೆ ಆರಂಭದಲ್ಲಿ ಶುಭೋದಯ ಸರ್ ಎಂದು ನೀವು ಹೇಳುತ್ತೀರಿ ನಂತರ ಕಂಪ್ರಿ ತನಕ ಈ ರೀತಿ ಇರುತ್ತದೆ ನಂತರ ನಿಧಾನವಾಗಿ ಅದು ಹೀಗಿರುತ್ತದೆ ನಂತರ ಇದು ಮೊದಲ ಕಾಗದದಂತಿದೆ ನೀವು ಮುಗಿಸಿದಾಗ ಇದು ಸರಿಯಾಗಿದೆ ಆದ್ದರಿಂದ ಆ ಕೋನ ಥೀಟಾ ಪಿಎಚ್ಡಿ ಹೀಬರ್ಟ್ ಸೈಮನ್ ಅವರ ಪ್ರಸ್ತಾವನೆಯ ನಂತರ ಫ್ಲೋರಿಡಾ ಸ್ಟೇಟ್ ಯೂನಿವರ್ಸಿಟಿಯ ಪ್ರೊಫೆಸರ್ ಆಂಡರ್ಸ್ ಎರಿಕ್ಸನ್ ಈ ಬಗ್ಗೆ ಹೆಚ್ಚಿನ ಕೆಲಸವನ್ನು ಮಾಡಿದ್ದಾನೆ ಅಕಾಡೆಮಿಕ್ ಪ್ರೆಸ್ ಸಂಪುಟ ಹದಿನಾರು ರಲ್ಲಿ ಕಲಿಕೆ ಮತ್ತು ಪ್ರೇರಣೆಯ ಸೈಕಾಲಜಿ ಮೇಲೆ ಉತ್ತಮ ಅಧ್ಯಾಯವಿದೆ ನೀವು ಇದನ್ನು ನೋಡಬಹುದಾಗಿದೆ ಮತ್ತು ಇದರ ಬಗ್ಗೆ ಅತ್ಯಂತ ಜನಪ್ರಿಯವಾದ ಪುಸ್ತಕ ಮಾಲ್ಕಮ್ ಗ್ಲ್ಯಾಡ್ವೆಲ್ ಅವರ ಪುಸ್ತಕ ಪುಸ್ತಕದ ಶೀರ್ಷಿಕೆ ಔಟ್ಲಿಯರ್ಸ್ ಆಗಿದೆ ಅವರು ಅದನ್ನು 2008 ರಲ್ಲಿ ಪ್ರಕಟಿಸಿದರು ಮತ್ತು ಅವನು ಕಾಣುತ್ತಾನೆ ಮತ್ತು ಅವನು ಮೊಜಾರ್ಟ್ ಬೀಟಲ್ಸ್ ಬಿಲ್ ಗೇಟ್ಸ್ ಚೆಸ್ ಗ್ರ್ಯಾಂಡ್ ಮಾಸ್ಟರ್ಸ್ನ ಯಶಸ್ಸನ್ನು ನೋಡುತ್ತಾನೆ ಈ ಜನರಿಗೆ ಅವರು ಪ್ರಸಿದ್ಧರಾಗಲು 10000 ಗಂಟೆಗಳ ಮುಂಚೆ ಖರ್ಚು ಮಾಡಿದ್ದಾರೆ ಎಂದು ಅವರು ದೃಢವಾಗಿ ದೃಢಪಡಿಸಿದ್ದಾರೆ ಆದ್ದರಿಂದ ಕಠಿಣ ಕೆಲಸವು ಮುಖ್ಯವಾಗಿದೆ ಮೊದಲು ನೀವು ಜ್ಞಾನ ಪಡೆದುಕೊಳ್ಳಬೇಕಾದರೆ ಕಠಿಣ ಕೆಲಸವು ಸರಿಯಾಗಿದೆ ವಾಸ್ತವವಾಗಿ ನೀವು ವಿಜ್ಞಾನದ ಪ್ರಗತಿಯನ್ನು ನೋಡಿದರೆ ಹಾರ್ಡ್ ಕೆಲಸ ವಿಫಲತೆಗಳು ಮತ್ತು ಹತಾಶೆಗಳ ಮೂಲಕ ವಿಜ್ಞಾನವು ಪ್ರಗತಿ ಸಾಧಿಸಿದೆ ನಾವು ಕಂಪ್ಯೂಟರ್ ಪ್ರೊಗ್ರಾಮ್ ಬರೆಯುವಾಗ ಮೊದಲ ಬಾರಿಗೆ ಅದು ಕಾರ್ಯನಿರ್ವಹಿಸುತ್ತಿದ್ದರೆ ನೀವು ಅಸಂಬದ್ಧ ಫಲಿತಾಂಶಗಳನ್ನು ಪಡೆಯುತ್ತೀರಿ ಎಂದು ನಾನು ಬರೆಯಬಹುದು ಪ್ರಥಮ ಮೊದಲ ಪ್ರೋಗ್ರಾಂ ನೀವು ಕಂಪೈಲ್ ಮಾಡಲು ಸಾಧ್ಯವಾಗುವುದಿಲ್ಲ ನಂತರ ನೀವು ಕಂಪೈಲ್ ಮಾಡಲು ಸಾಧ್ಯವಾಗುತ್ತದೆ ನೀವು ಚಲಾಯಿಸಲು ಸಾಧ್ಯವಾಗುತ್ತದೆ ನೀವು ಚಾಲನೆಯಲ್ಲಿರುವಾಗ ಅದು ಕಸವನ್ನು ನೀಡುತ್ತದೆ ನಂತರ ಒಂದು ಹಂತದಲ್ಲಿ ಬರುತ್ತದೆ ನಾನು ಎಲ್ಲವನ್ನೂ ಮಾಡಿದ್ದೇನೆ ಈ ಮೂರ್ಖ ಸಹಯೋಗಿ ಅವರು ಸರಿಯಾದ ಉತ್ತರವನ್ನು ನೀಡುತ್ತಿಲ್ಲ ಹತಾಶೆಯ ಉತ್ತುಂಗ ಆ ಸಮಯದಲ್ಲಿ ನೀವು ವಿಶ್ರಾಂತಿ ತೆಗೆದುಕೊಳ್ಳಿ ದೇವಸ್ಥಾನಕ್ಕೆ ಭೇಟಿ ಕೊಡಿ ಅಥವಾ ಮೂರು ನಾಲ್ಕು ದಿನಗಳ ವಿರಾಮ ತೆಗೆದುಕೊಳ್ಳಿ ನಂತರ ನೀವು ಸ್ನಾನ ಮಾಡುತ್ತಿದ್ದರೆ ಅಥವಾ ನೀವು ಪತ್ರಿಕೆ ಓದಬಹುದು ಅಥವಾ ನೀವು ಚಲನಚಿತ್ರವನ್ನು ವೀಕ್ಷಿಸುತ್ತಿರುವಾಗ ಓ ಸಾಲಿನಲ್ಲಿ 542 ನಾನು ಬದಲಾಗಿ ವರ್ಗಮೂಲವನ್ನು ಇರಿಸಲಿಲ್ಲ ನೀವು ತಿಳಿಯುವಿರಿ ನೀವು ಹಿಂತಿರುಗಬಹುದು ಮತ್ತು ಅದು ಸರಿಯಾಗಿ ಕೆಲಸ ಮಾಡಲು ಪ್ರಾರಂಭಿಸುತ್ತದೆ ಆದ್ದರಿಂದ ಯಾರೂ ಅದನ್ನು ಸರಿಯಾಗಿ ಪಡೆಯುವುದಿಲ್ಲ ನೀವು ಮಾರ್ಗದರ್ಶಿ ನೋಡಿದರೆ ಕೆಲವು ನಿರ್ದಿಷ್ಟ ಎಕ್ಸ್ ಪ್ರೊಫೆಸರ್ 450 ಪೇಪರ್ಸ್ ಅವರು ಯಾವ ಮಹಾನ್ ವ್ಯಕ್ತಿ ಈ ಶ್ರೇಷ್ಠತೆಯನ್ನು ಸಾಧಿಸಿದ ಎಲ್ಲ ಜನರೂ ಸಹ ನಿರಾಕರಣೆಗಳನ್ನು ಹೊಂದಿದ್ದಾರೆ ನೀವು ಅವರೊಂದಿಗೆ ಮಾತಾಡಬೇಕು ಆದರೆ ಈ ನಿರಾಕರಣೆಯ ನಂತರವೂ ಕೂಡಾ ಅವರು ಬಿಡುತ್ತಿಲ್ಲ ನೀವು ಮುಂದುವರೆಯಬೇಕು ನೀವು ಬರೆಯುವಾಗ ನೋಡಿ ನನ್ನ ಜಾಯ್ ಆಫ್ ರಿಸರ್ಚ್ ಜಾಯ್ ಆಫ್ ರಿಸರ್ಚ್ ಪುಸ್ತಕದಲ್ಲಿ ಹತ್ತು ಪತ್ರಿಕೆಗಳನ್ನು ಬರೆಯುವಾಗ ಒಂದು ಅಥವಾ ಎರಡು ಪೇಪರ್ಗಳು ತಿರಸ್ಕರಿಸಲ್ಪಡುತ್ತವೆ ಎಂದು ನಾನು ಹೇಳಿದ್ದೇನೆ ಏಕೆಂದರೆ ಅದು ಸಂಖ್ಯಾಶಾಸ್ತ್ರೀಯವಾಗಿದೆ ಸ್ವೀಕೃತಿ ಸಂಭವನೀಯತೆ ಏನು ಉದಾಹರಣೆಗೆ ನಾನು ವಿಮರ್ಶಕ ನಾನು ಹತ್ತು ಪೇಪರ್ಸ್ ಅನ್ನು ಪರಿಶೀಲಿಸಿದಲ್ಲಿ ನಾನು 2 ಅಥವಾ 3 ಅನ್ನು ಸಂಖ್ಯಾಶಾಸ್ತ್ರೀಯವಾಗಿ ತಿರಸ್ಕರಿಸುತ್ತೇನೆ ಆದ್ದರಿಂದ ನಿರಾಕರಣೆಯ ನನ್ನ ಸಂಭವನೀಯತೆ 0 ಕೆಲವು ಇತರ ಪ್ರಕ್ರಿಯೆಗಳು 0 4 ಆಗಿರಬಹುದು ಆದ್ದರಿಂದ ನಿಮ್ಮ ಕಾಗದವನ್ನು ಮೂರು ಪ್ರಾಧ್ಯಾಪಕರು ಪರಿಶೀಲಿಸಿದರೆ ಅಂಗೀಕಾರದ ಜಂಟಿ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಮೊದಲ ವಿಮರ್ಶಕನಿಗೆ ಅದನ್ನು ಸ್ವೀಕರಿಸಲು 0 7 ಮತ್ತು ಎರಡನೆಯ ವಿಮರ್ಶಕರು 0 7 ಮೂರನೆಯದು 0 ಆದ್ದರಿಂದ ನಿಮ್ಮ ಜಂಟಿ ಸಂಭವನೀಯತೆಯು 0 7 ರಿಂದ 0 7 ಆಗಿರುತ್ತದೆ ಅದು 0 7 ಆಗಿರುತ್ತದೆ ಇದು ಕಡಿಮೆ ಪ್ರಮಾಣವಾಗಿದೆ ತದನಂತರ ನಾವು ಹೆಚ್ಚು ಹೆಚ್ಚು ಪೇಪರ್ಸ್ ಬರೆಯುವಾಗ ನಮ್ಮ ಗುಂಪಿನಿಂದ ಕೆಲವು ಪೇಪರ್ ಅನ್ನು ತಿರಸ್ಕರಿಸಲಾಗುತ್ತದೆ ನೀವು ಚಿಂತಿಸಬಾರದು ಇದು ಮೂಲದವರೆಗೂ ನೀವು ಪ್ರಯೋಗವನ್ನು ಮಾಡಿದ್ದೀರಿ ನಿಮಗೆ ಸರಿಯಾದ ಫಲಿತಾಂಶ ಸಿಕ್ಕಿದೆ ಆಗ ಕೊಡುಗೆ ತುಂಬಾ ಪ್ರಾಮುಖ್ಯವಾಗಿದೆ ವಿಭಿನ್ನ ಜನರು ತಿನ್ನುವೆ ಎರಡು ಅಥವಾ ಮೂರು ಜನರ ಗುಂಪನ್ನು ನಿಮ್ಮ ಕಾಗದವನ್ನು ವಿಭಿನ್ನವಾಗಿ ನೋಡಿದಷ್ಟೆ ಆದ್ದರಿಂದ ನೀವು ಬೇರೆ ವಾಹನದಲ್ಲಿ ಪ್ರಯತ್ನಿಸಿ ಆದ್ದರಿಂದ ಅದು ಮೂಲ ಎಂದು ನೀವು ಭರವಸೆ ಹೊಂದಿದ್ದರೆ ಅದನ್ನು ನಕಲಿಸಲಾಗಿಲ್ಲ ಯಾವುದೇ ಕೃತಿಚೌರ್ಯವಿಲ್ಲ ನಿಮ್ಮ ಹಾರ್ಡ್ ಕೆಲಸದಲ್ಲಿ ನೀವು ತೊಡಗಿಸಿಕೊಂಡಿದ್ದೀರಿ ನಂತರ ನಿಮ್ಮ ಈ ವಿಷಯಕ್ಕಾಗಿ ಸರಿಯಾದ ವಾಹನವನ್ನು ಕಂಡುಹಿಡಿಯುವುದು ಇದೀಗ ಸುಲಭವಾಗಿದೆ ಏಕೆಂದರೆ ನೀವು ಹಲವು ಜರ್ನಲ್ಗಳನ್ನು ಪಡೆದಿರುವಿರಿ ಸರಿ ಒಂದು ಮಗುವಿಗೆ ಜನ್ಮ ನೀಡುವಂತೆ ನಿಮ್ಮ ಪಾದವನ್ನು ನೀವು ಮಾಡಿದ್ದೀರಿ ಮತ್ತು ಆ ಮಗು ಹೊರಬಂದಿದೆ ಕಾಗದವು ಹೊರಬಂದಿದೆ ನಂತರ ನಾವು ಏನಾದರೂ ಕಂಡುಕೊಳ್ಳುತ್ತೇವೆ ನಾವು ಕೆಲವು ಕಾರ್ಯವಿಧಾನವನ್ನು ಕಂಡುಕೊಳ್ಳುತ್ತೇವೆ ಆದ್ದರಿಂದ ಆ ಸಂತೋಷ ಆ ರೋಮಾಂಚನವು ಈಗಾಗಲೇ ಇದೆ ನೀವು ಈಗಾಗಲೇ ಇದನ್ನು ಮಾಡಿದ್ದೀರಿ ನೀವು ಭಾವಿಸುತ್ತೀರಿ ಹೌದು ಅದು ಒಳ್ಳೆಯದು ನೀವು ಭಾವಿಸುತ್ತೀರಿ ಹೌದು ಅದು ಒಳ್ಳೆಯದು ನನ್ನ ಹಾರ್ಡ್ ಕೆಲಸ ಎಲ್ಲವೂ ಇದೆ ನಾವು ಅದನ್ನು ಕಂಡುಕೊಳ್ಳುತ್ತೇವೆ ಅದನ್ನು ಒಪ್ಪಿಕೊಳ್ಳಲು ಜರ್ನಲ್ ಅನ್ನು ನಾವು ಕಂಡುಕೊಳ್ಳುತ್ತೇವೆ ಆದ್ದರಿಂದ ಈ ಹತಾಶೆಗಳ ಮಾನವ ಅಂಶ ಮಾರ್ಗದರ್ಶಿ ಸರಿಪಡಿಸಲು ಎಷ್ಟು ಬಾರಿ ಎಷ್ಟು ಸಮಯ ತೆಗೆದುಕೊಂಡಿದೆ ಎಷ್ಟು ಪರೀಕ್ಷಾ ಟ್ಯೂಬ್ಗಳು ಮುರಿದುಹೋಗಿದೆ ಎಷ್ಟು ಈ ವಿಷಯದ ವೋಲ್ಟ್ ಮೀಟರ್ಗಳು ಸರಿಯಾಗಿ ಹೊರಟವು ಈ ಎಲ್ಲ ವಿಷಯಗಳನ್ನೂ ಪ್ರೋಗ್ರಾಂ ಕಪ್ಪಾಡ್ ಮಾಡಿಲ್ಲ ಎಷ್ಟು ಬಾರಿ ನೋಡಲಾಗುವುದಿಲ್ಲ ಏಕೆಂದರೆ ವಿಮರ್ಶಕರಿಗೆ ಯಾವುದೇ ಸಮಯವಿಲ್ಲ ಅಥವಾ ವಿಮರ್ಶಕರಿಗೆ ಅಥವಾ ಸಂಪಾದಕರಿಗೆ ಅಥವಾ ಓದುಗರಿಗೆ ಸಮಯ ಇರುವುದಿಲ್ಲ ಸಮಾಜವು ಯಶಸ್ಸಿಗೆ ಮಾತ್ರ ಹೆಚ್ಚು ಪ್ರಾಮುಖ್ಯತೆಯನ್ನು ಹೊಂದಿದೆ ಹಾಗಾಗಿ ವಿಜ್ಞಾನವು ಹೇಗೆ ಪ್ರಗತಿಯಾಗಿದೆ ಎಂಬುದನ್ನು ನೀವು ತಿಳಿಯಲು ಬಯಸಿದರೆ ನೀವು ವಿಜ್ಞಾನಿಗಳ ಜೀವನ ಚರಿತ್ರೆಯನ್ನು ನೋಡಬೇಕು ಬೆಂಜಮಿನ್ ಫ್ರಾಂಕ್ಲಿನ್ ನೀವು ಯಾವ ಕಲ್ಪನೆಯನ್ನು ಪಡೆಯುತ್ತೀರಿ ಅಥವಾ ಥಾಮಸ್ ಅಲ್ವಾ ಎಡಿಸನ್ ನೀವು ಓದಬೇಕು ನಂತರ ನೀವು ಟ್ರೇಲ್ಸ್ ಟ್ರೈಬುಲೇಷನ್ಸ್ ಮತ್ತು ನಂತರ ವೈಫಲ್ಯಗಳನ್ನು ಅವರು ಅರ್ಥಮಾಡಿಕೊಳ್ಳುವರು ಅವರು ಯಶಸ್ವಿಯಾಗಲು ಮುಂಚೆಯೇ ಹೋದರು ಆದ್ದರಿಂದ ನಾವು ಯಶಸ್ಸನ್ನು ಹೊಂದಿರುವ ಹಾರ್ಡ್ ಕೆಲಸವನ್ನು ಹೆಚ್ಚಾಗಿ ಸಂಬಂಧಿಸುತ್ತೇವೆ ಇದು ಯಶಸ್ವಿಯಾಗದಿದ್ದರೆ ಯಾವುದೇ ಹಾರ್ಡ್ ಕೆಲಸವಿಲ್ಲ ಆದರೆ ಇದು ಅಪಾಯಕಾರಿ ಪರಸ್ಪರ ಸಂಬಂಧ ಹೊಂದಿದೆ ಯಾರಾದರೂ ಅಂಕಗಳನ್ನು ಗಳಿಸದಿದ್ದರೆ ಅವರು ಚೆನ್ನಾಗಿ ಅಧ್ಯಯನ ಮಾಡಲಿಲ್ಲವೆಂದು ನಾವು ಸ್ವಯಂಚಾಲಿತವಾಗಿ ತೀರ್ಮಾನಿಸುತ್ತೇವೆ ಇತರ ಹಲವು ಕಾರಣಗಳು ಸರಿಯಾಗಬಹುದು ಆದ್ದರಿಂದ ಇದು ಕೆಲವೊಮ್ಮೆ ದುರಂತವಾಗಿದೆ ಆದರೆ ನಾವು ಇದರೊಂದಿಗೆ ಇರಬೇಕಾಗಿದೆ ಏಕೆಂದರೆ ಇದು ನಮ್ಮ ಭಾಗವಾಗಿದೆ ನಾವು ಈ ವ್ಯವಸ್ಥೆಯ ಭಾಗವಾಗಿದ್ದೇವೆ ನಾವು ಸಮಾಜದಲ್ಲಿ ವಾಸಿಸುತ್ತೇವೆ ಈಗ ಪ್ರೇರಣೆ ಬಗ್ಗೆ ಚರ್ಚಿಸೋಣ ಪ್ರೇರಣೆ ಕೆಲವೊಮ್ಮೆ ದೊಡ್ಡ ಸಮಸ್ಯೆಯಾಗಿರಬಹುದು ವಿಶೇಷವಾಗಿ ಸಂಶೋಧನಾ ವಿದ್ಯಾರ್ಥಿಗಳಿಗೆ ಏಕೆಂದರೆ ಕೆಲವೊಮ್ಮೆ ಪ್ರೇರಣೆ ಬಹಳ ಹೆಚ್ಚಾಗಿರುತ್ತದೆ ಕೆಲವೊಮ್ಮೆ ಪ್ರೇರಣೆ ಮಧ್ಯಮವಾಗಿರುತ್ತದೆ ಕೆಲವೊಮ್ಮೆ ಪ್ರೇರಣೆ ತುಂಬಾ ಕಡಿಮೆಯಾಗಿದೆ ಆ ಅವಧಿಯಲ್ಲಿ ಪ್ರೇರಣೆ ತುಂಬಾ ಕಡಿಮೆಯಾದರೂ ಏನಾದರೂ ಅಗತ್ಯವಿರುತ್ತದೆ ಆದ್ದರಿಂದ ಅದು ಸಾಮಾನ್ಯ ಸ್ಥಿತಿಗೆ ಮರಳುತ್ತದೆ ಮತ್ತು ನಂತರ ನೀವು ನಿರಂತರವಾಗಿ ಪ್ರೇರೇಪಿಸಬೇಕಾದ ಕಾರಣ ನೀವು ಪಡೆಯಬೇಕಾಗಿದೆ ನೀವು ಸ್ವಯಂ ಪ್ರೇರಿತರಾಗಿರಬೇಕು ಏಕೆಂದರೆ ಪ್ರೇರಣೆ ಮುಂದಿದೆ ಹಾರ್ಡ್ ಕೆಲಸ ಸರಿ ಆದ್ದರಿಂದ ಪ್ರೇರಿತರಾಗಿರುವುದು ಹೇಗೆ ಬಹಳ ಮುಖ್ಯವಾಗಿದೆ ಪ್ರೇರಣೆ ಹಾರ್ಡ್ ಕೆಲಸವನ್ನು ಮುಂದೂಡುತ್ತದೆ ಎರಡು ವಿಧದ ಪ್ರೇರಣೆಗಳಿವೆ ಮೊದಲಿಗೆ ಬಾಹ್ಯವಾದದ್ದು ಸರಿ ಆದ್ದರಿಂದ ನಿಮಗೆ ಬಹುಮಾನ ಬೇಕು ನಿಮಗೆ ಪ್ರಶಂಸೆ ಬೇಕಾಗುವ ಹಣ ಬೇಕು ನೀವು ಪ್ರಚಾರವನ್ನು ಬಯಸುವಿರಾ ಬಹುಮಾನಗಳನ್ನು ಬಯಸುವಿರಿ ಖ್ಯಾತಿ ಈ ಎಲ್ಲ ಬಾಹ್ಯ ಪ್ರೇರಣೆಗಳು ನೀವು ಅದನ್ನು ಪಡೆದರೆ ನೀವು ಹೆಚ್ಚು ಕೆಲಸ ಮಾಡುತ್ತೀರಿ ನೀವು ಹೆಚ್ಚು ಕೆಲಸ ಮಾಡುತ್ತೀರಿ ಇವುಗಳನ್ನು ಎಲ್ಲವನ್ನೂ ಕರೆಯಲಾಗುತ್ತದೆ ಬಾಹ್ಯ ಬಾಹ್ಯ ಪ್ರೇರಣೆಗಳು ಸರಿ ಅತ್ಯಂತ ಕಷ್ಟಕರ ಮತ್ತು ಹೆಚ್ಚು ಮತ್ತು ಹೆಚ್ಚು ಮುಖ್ಯವಾದದ್ದು ಮೂಲತಃ ಮೂಲಭೂತ ಪ್ರೇರಣೆಯಾಗಿದ್ದು ಅಲ್ಲಿ ನೀವು ನಿಮ್ಮ ಸ್ವಂತ ಗುರಿಗಳನ್ನು ಹೊಂದಿಸಿ ನಿಮ್ಮ ಗುರಿಗಳನ್ನು ಸಾಧಿಸಿ ನಂತರ ಅಲ್ಲಿ ನಿಲ್ಲುವುದಿಲ್ಲ ತದನಂತರ ಅಲ್ಲಿ ನಿಲ್ಲುವುದಿಲ್ಲ ಹೊಸ ಗುರಿಗಳನ್ನು ಸ್ಥಾಪಿಸಿ ಸಾಧಿಸಿ ಹೊಸ ಗುರಿಗಳನ್ನು ಸ್ಥಾಪಿಸಿ ಮತ್ತು ಸಾಧಿಸಿ ಮತ್ತು ನಿರಂತರವಾಗಿ ನೀವು ಮುಂದೆ ಮುಂದೂಡುತ್ತಿರುವಿರಿ ಇದು ಸ್ವಾಭಾವಿಕ ಪ್ರೇರಣೆಯಾಗಿದೆ ಹೆಚ್ಚು ಸೃಜನಶೀಲ ಜನರಲ್ಲಿ ಆಂತರಿಕ ಪ್ರೇರಣೆ ತುಂಬಾ ಹೆಚ್ಚಾಗಿದೆ ಆದ್ದರಿಂದ ನೀವು ನಿರಂತರವಾಗಿ ನೀವು ಏನು ಆನಂದಿಸುತ್ತೀರಿ ಅಪರಿಚಿತ ರಿಡಲ್ ಪರಿಹರಿಸುವ ಸಂಪೂರ್ಣ ಸಂತೋಷ ನೀವು ಒಂಬತ್ತನೆಯ ಮಾನದಂಡದಲ್ಲಿರುವಾಗ ನೀವು ಅಪರಿಚಿತ ವಿವಾದವನ್ನು ಪರಿಹರಿಸಲು ಬಯಸುತ್ತೀರಿ ಯಾವುದೇ ಬಹುಮಾನ ಇಲ್ಲ ಪ್ರೇರಣೆ ಇಲ್ಲ ಮತ್ತು ನೀವು ಎರಡು ಗಂಟೆಗಳ ಕಾಲ ಅದರೊಂದಿಗೆ ಹೋರಾಡುತ್ತಿರುವಿರಿ ನೀವು ಅದರೊಂದಿಗೆ ಹೆಣಗಾಡುತ್ತಿರುವಿರಿ ಅದು ಬರುವುದಿಲ್ಲ ನಂತರ ಅಂತಿಮವಾಗಿ ನೀವು ಅದನ್ನು ಪಡೆದಾಗ ಅಂತಿಮವಾಗಿ ನೀವು ಅದನ್ನು ಸರಿಯಾಗಿ ಪಡೆದಾಗ ನಂತರ ನೀವು ಹೇಳುವುದಾದರೆ ಇದು ಥೀಟಾ ಎಂದು 2 ರಿಂದ ಥೀಟಾ ಪಾಪ ಥೀಟಾ ಕಾಸ್ ಥೀಟಾ ಎರಡು ಪಾಪ ಥೀಟಾ ಕಾಸ್ ಥೀಟಾ ಸೆಕ್ಯಾಂಟ್ ಥೀಟಾವು ಪಾತ್ ಥೀಟಾ ವಿಭಜನೆಯಿಂದ ಪಾತ್ ಥೀಟಾ ವಿಭಜನೆಯಿಂದ ಭಾಗಿಸಿ ಅಂತಿಮವಾಗಿ ಎಲ್ಎಚ್ಎಸ್ ಆರ್ಎಚ್ಎಸ್ಗೆ ಸಮನಾಗಿರುವುದು ಸರಿ ಎಂದು ಸಾಬೀತಾಯಿತು ನಂತರ ನೀವು ಯುರೇಕ ಭಾವನೆ ಸರಿ ಪಡೆಯುತ್ತೀರಿ ಯೂರೆಕಾ ಭಾವನೆ ಹಣಕ್ಕೆ ಸಂಬಂಧಿಸಿಲ್ಲ ಪದವಿಗೆ ಸಂಬಂಧಿಸಿಲ್ಲ ಅದು ಬಹುಮಾನಕ್ಕೆ ಸಂಬಂಧಿಸಿಲ್ಲ ಅದು ನಿಮ್ಮ ಸ್ವಂತ ಭಾವನೆ ಆ ಸಮಯದಲ್ಲಿ ನಿಮ್ಮ ತಾಯಿ ಬೋರ್ನ್ವಿಟಾವನ್ನು ಉಳಿಸಿಕೊಂಡಿರಬಹುದು ಎಲ್ಲವನ್ನೂ ನೀವು ಮರೆತಿದ್ದೀರಿ ಆಹಾರವು ಮುಖ್ಯವಲ್ಲ ನಿದ್ರೆ ಮುಖ್ಯವಲ್ಲ ನೀವು ನಿಜವಾಗಿಯೂ ನಿಮ್ಮ ದೇಹವನ್ನು ಸಹ ಅರಿವಿರಲಿಲ್ಲ ನೀವು ಒಳಗೆ ಇದ್ದೀರಿ ನೀವು ಕೇವಲ ಪ್ರೀಕ್ ಮಾಡುತ್ತಿದ್ದೀರಿ ಅದು ಆ ಸಮಯದಲ್ಲಿ ಕೆಲಸ ಮಾಡುತ್ತಿರುವ ನಿಮ್ಮ ಮನಸ್ಸು ಅಂದರೆ ನೀವು ನಿಮ್ಮ ಬೌದ್ಧಿಕ ಸಾಮರ್ಥ್ಯದ ಗರಿಷ್ಠ ಮಟ್ಟದಲ್ಲಿದೆ ಆದ್ದರಿಂದ ಸವಾಲು ಸವಾಲು ಮತ್ತು ಕೌಶಲ್ಯ ಸಮತೋಲನ ಪಡೆಯಿತು ಮತ್ತು ನಿಮ್ಮ ಚಟುವಟಿಕೆಯಲ್ಲಿ ಟೈಮ್ಲೆಸ್ ಒಂದು ಅರ್ಥದಲ್ಲಿ ಸೆಟ್ ನೀವು ನಿಜವಾಗಿ ಮಾಡಬಾರದು ಆ ಸಮಯವು ಅನಂತವಾಯಿತು ಆ ಸಮಯದಲ್ಲಿ ನೀವು ಕಾಣುತ್ತಿಲ್ಲ ನೀವು ಸರಿಯಾಗಿ ನೋಡುತ್ತಿಲ್ಲ ಆದ್ದರಿಂದ ನೀವು ಸ್ವಾಭಾವಿಕವಾಗಿ ಪ್ರೇರೇಪಿಸಿದರೆ ನಿಮ್ಮ ಹಲವಾರು ಚಟುವಟಿಕೆಗಳಲ್ಲಿ ನೀವು ಸಾಧನೆಯ ಗರಿಷ್ಠ ಮಟ್ಟವನ್ನು ತಲುಪಬಹುದು ಅತ್ಯಂತ ಹೆಚ್ಚು ಸೃಜನಾತ್ಮಕ ಜನರಲ್ಲಿ ಬಿ ಅಷ್ಟು ಮುಖ್ಯವಲ್ಲ ಆದರೆ ಆರಂಭದಲ್ಲಿ ನೀವು ಆರಂಭಗೊಳ್ಳುವಿರಿ ಆರಂಭದಲ್ಲಿ ನೀವು ಬಾಹ್ಯ ಪ್ರಚೋದಕದಿಂದ ಪ್ರಾರಂಭವಾಗುತ್ತೀರಿ ಪ್ರಾರ್ಥನೆಯೊಂದಿಗೆ ಒಂದೇ ವಿಷಯ ನೀವು ದೇವಸ್ಥಾನಕ್ಕೆ ಹೋದಾಗ ನೀವು ಏನನ್ನು ಕೇಳುತ್ತೀರಿ ಆರಂಭದಲ್ಲಿ ನಾನು ಇದನ್ನು ಬಯಸುತ್ತೇನೆ ನನಗೆ ಅದು ಬೇಕು ನಾನು ಬಯಸುತ್ತೇನೆ ದೇವರು ಕೊಡುವುದಿಲ್ಲವೋ ಇಲ್ಲವೋ ಇಲ್ಲವೋ ಅದು ನಮ್ಮ ವಿಷಯವಲ್ಲ ಅದು ಇನ್ನೊಂದು ಅಂಶವಾಗಿದೆ ನೀವು ನಿಜವಾಗಿಯೂ ಆಳವಾಗಿ ನಂಬಿದರೆ ಕೆಲವು ಹಂತದಲ್ಲಿ ನೀವು ಏನು ಕೇಳಬಾರದು ಎಂದು ನೀವು ಕೇಳಬಾರದು ನೀವು ಕೇಳದೆ ಹೋದರೆ ಅದು ನನ್ನ ಬಳಿಗೆ ಬರಬೇಕಿದ್ದರೆ ಅದನ್ನು ಬರುವುದು ನನಗೆ ಆದ್ದರಿಂದ ಪ್ರಾರ್ಥನೆ ಬಗ್ಗೆ ನಿಮ್ಮ ಸ್ವಂತ ಆಲೋಚನೆಗಳನ್ನು ಸರಿ ಬದಲಾಯಿಸಬಹುದು ಹಾಗಾಗಿ ನಾನು ಬರುತ್ತೇನೆ ನಾನು ನಿಮ್ಮನ್ನು ನೋಡಲು ಬಯಸುತ್ತೇನೆ ಓಹ್ ಇಂದು ಮುಂಚಿತವಾಗಿ ಶಾಖ ವರ್ಗಾವಣೆಯಾಗಿದೆ ನಾನು ಹಲವಾರು ತೆಂಗಿನಕಾಯಿಗಳನ್ನು ಮುರಿಯುತ್ತೇನೆ ಆದ್ದರಿಂದ ಅದು ವಿಮಾ ಪಾಲಿಸಿಯಲ್ಲ ನಿಮಗೆ ಗೊತ್ತಿದೆ ನಿಮ್ಮ ಮುಂಗಡ ಶಾಖ ವರ್ಗಾವಣೆಯನ್ನು ಅವನು ಏಕೆ ಪರಿಹರಿಸಬೇಕು ನಿಮ್ಮ ಸಾಂಪ್ರದಾಯಿಕ ಮತ್ತು ವಹನವನ್ನು ಸರಿಯಾಗಿ ಅಧ್ಯಯನ ಮಾಡಿ ಒಂದು ಅನುಕೂಲಕರ ಪರಿಸರವು ನಿಜವಾದ ಪ್ಲಸ್ ಸರಿ ಆದರೆ ಇದು ಸಂಪೂರ್ಣವಾಗಿ ಅಗತ್ಯವಿಲ್ಲ ಶ್ರೀನಿವಾಸ ರಾಮನುಜಾಮ್ FRS ನಿಮಗೆ ಗೊತ್ತಾ ಭಾರತದ ಮಹಾನ್ ಗಣಿತಜ್ಞರು ಆದ್ದರಿಂದ ಅವರು ಕುಂಭಕೋಣಂನಲ್ಲಿ ಜನಿಸಿದರು ಮತ್ತು ಅವರ ಜೀವನದ ಬಹುಪಾಲು ಆತ ಬಹಳಷ್ಟು ಹೋರಾಟದ ಮೂಲಕ ಹೋದನು ಅವರಿಗೆ ನಿಯತಕಾಲಿಕಗಳು ಮತ್ತು ಈ ಹಕ್ಕನ್ನು ಪ್ರವೇಶಿಸಲು ಸಾಧ್ಯವಾಗಲಿಲ್ಲ ಮತ್ತು ನಂತರ ಅವರು ದೊಡ್ಡ ನಗರದಲ್ಲಿಲ್ಲ ಮತ್ತು ಎಲ್ಲವನ್ನೂ ಹೊಂದಿದ್ದರು ಆದರೆ ಇನ್ನೂ ಈ ಪ್ರತಿಕೂಲ ಪರಿಸ್ಥಿತಿಗಳಲ್ಲಿ ಅತ್ಯುತ್ತಮ ವಿಜ್ಞಾನವು ಅವರಿಂದ ಹೊರಬಂತು ನಿಮಗೆ ಗೊತ್ತಿದೆ ಅತ್ಯುತ್ತಮವಾದ ಗಣಿತಶಾಸ್ತ್ರವು ಅವರಿಗೆ ಸರಿಯಾಗಿದೆ ಹಾಗಾಗಿ ಕೆಲವೊಮ್ಮೆ ವ್ಯತಿರಿಕ್ತತೆಯು ಒಬ್ಬ ವ್ಯಕ್ತಿಯಲ್ಲಿ ಸರಿಯಲ್ಲ ನಾನು ಈ ರೀತಿಯ ಪರಿಸ್ಥಿತಿಗಳನ್ನು ಹಾಕುತ್ತೇನೆ ಎಂದು ನೀವು ಹೇಳಬಾರದು ನಾನು ಬೀಟಾ ಫ್ಲಾಪ್ ಯಂತ್ರವನ್ನು ಬಯಸುತ್ತೇನೆ ನನಗೆ ಈ ಅನೇಕ ಸಂಗತಿಗಳು ಬೇಕು ಅಂತಹ ಒಂದು ದೊಡ್ಡ RAM ಅನ್ನು ನಾನು ಬಯಸುತ್ತೇನೆ ಈ ಎಲ್ಲಾ ಸಂಗತಿಗಳೊಂದಿಗೆ ನಾನು ಸರಿ ಮಾಡುತ್ತೇನೆ ನಿಮಗೆ ಇದು ಇಲ್ಲದಿದ್ದರೂ ಇತರ ಪರ್ಯಾಯ ಮಾರ್ಗಗಳು ಯಾವುವು ಈ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಹುಡುಕುವ ಇತರ ಮಾರ್ಗಗಳು ಯಾವುವು ನಂತರ ಅದು ನಿಮ್ಮನ್ನು ಹೆಚ್ಚು ಹೆಚ್ಚು ಸೃಜನಾತ್ಮಕವಾಗಿ ಮಾಡುತ್ತದೆ ಸಂಶೋಧನೆಯಲ್ಲಿ ಒತ್ತಡದ ಪಾತ್ರ ನಿಮ್ಮ ಪ್ರಸ್ತುತ ಸ್ಥಿತಿಯ ಬಗ್ಗೆ ನೀವು ಸ್ವಲ್ಪ ಅತೃಪ್ತರಾಗಿರಬೇಕು ಮೊದಲ ವಿಷಯ ನೀವು ತುಂಬಾ ಅತೃಪ್ತರಾಗಿದ್ದರೆ ನೀವು ಹಾಸ್ಟೆಲ್ ಕೋಣೆಯಲ್ಲಿ ಕುಳಿತುಕೊಳ್ಳುತ್ತೀರಿ ಮತ್ತು ನೀವು ಹೊರಬರುವುದಿಲ್ಲ ಅದು ವಿಪರೀತ ಸಂಗತಿಯಾಗಿದೆ ಆದರೆ ನೀವು ಈ ವಿಷಯವನ್ನು ಹೊಂದಿರಬೇಕು ಓಹ್ ಅದು ಒಳ್ಳೆಯದು ಅಲ್ಲ ಅದು ಸರಿಯಾಗಿಲ್ಲ ನಿಮ್ಮ ಪ್ರಸ್ತುತ ಸ್ಥಿತಿಯೊಂದಿಗೆ ಕೆಲವು ಅತಿದೊಡ್ಡ ಅತೃಪ್ತಿ ಇರಬೇಕು ಅದು ಸುಧಾರಿಸಲು ಮತ್ತು ಮುಂದೆ ಸಾಗಲು ನಿಮಗೆ ಬೇಕಾಗುತ್ತದೆ ಆದ್ದರಿಂದ ಸರಿಯಾಗಿ ಅಸಮಾಧಾನ ಸೂಕ್ತವಾದ ಅಸಮಾಧಾನ ಮತ್ತು ಈ ಅಸಮಾಧಾನವನ್ನು ಚಾನೆಲ್ ಮಾಡುವ ಪ್ರಗತಿಯು ಅತ್ಯುತ್ತಮವಾದದ್ದು ಆದ್ದರಿಂದ ಸಾಧನೆಯು ಎಲ್ಲದರ ಬಗ್ಗೆ ಸಾಧನೆಯು ಅತ್ಯುತ್ತಮವಾದ ನರಕದ ಬಗ್ಗೆ ನೀವು ಅತ್ಯುತ್ತಮವಾಗಿ ನರಗಳಾಗಬೇಕೆಂದು ನಾನು ಅರ್ಥೈಸುತ್ತೇನೆ ನೀವು ಅತ್ಯುತ್ತಮವಾಗಿ ಒತ್ತಿಹೇಳಬೇಕು ತದನಂತರ ಇದರಿಂದಾಗಿ ನೀವು ಸರಿಯಾಗಿ ಕೆಲಸ ಮಾಡಲು ಮುಂದಾಗುತ್ತೀರಿ ನಮ್ಮಲ್ಲಿ ಉತ್ತಮವಾದದ್ದನ್ನು ತರುವಲ್ಲಿ ಉತ್ಸಾಹವು ಬೇಕಾಗುತ್ತದೆ ಜೊತೆಗೆ ಒತ್ತಡವು ಒಳ್ಳೆಯದು ಆದ್ದರಿಂದ ಉತ್ತಮ ಒತ್ತಡ ಎಂದು ಕೂಡ ಕರೆಯಲ್ಪಡುತ್ತದೆ ನಿಮ್ಮಲ್ಲಿ ಕೆಲವರು ಇದು ಸುದ್ದಿಯಾಗಿರಬಹುದು ನಿಮಗೆ ಒಳ್ಳೆಯ ಒತ್ತಡ ಮತ್ತು ಕೆಟ್ಟ ಒತ್ತಡವಿದೆ ಆದ್ದರಿಂದ ಒತ್ತಡವು ತನಕ ಒತ್ತಡದಿಂದ ಕೂಡಿದೆ ನಾನು ಸಾಕಷ್ಟು ತಪ್ಪಾಗಿ ಗೊಂದಲಕ್ಕೊಳಗಾಗಿದ್ದೇನೆ ಒತ್ತಡವು ಯಾತನೆಯಾಗುವವರೆಗೂ ಅದು ಒತ್ತಡಕ್ಕೆ ಒಳಗಾಗುವುದಿಲ್ಲ ಆದ್ದರಿಂದ ಸ್ವಲ್ಪ ಪ್ರಮಾಣದ ಒತ್ತಡವು ನಮಗೆ ಚೆನ್ನಾಗಿ ಕೆಲಸ ಮಾಡುತ್ತದೆ ಆದ್ದರಿಂದ ಇದು ಮಾನವ ಕಾರ್ಯದ ಕರ್ವ್ ಆಗಿದೆ ಇದನ್ನು ಯೆರ್ಕೆಸ್ ಡಾಡ್ಸನ್ ಕರ್ವ್ ಎಂದು ಕರೆಯಲಾಗುತ್ತದೆ ಇದು 1908 ರಲ್ಲಿ ಪ್ರಕಟವಾದ ಜರ್ನಲ್ ಆಫ್ ಕಂಪ್ಯಾರಿಟಿವ್ ನರವಿಜ್ಞಾನ ಮತ್ತು ಸೈಕಾಲಜಿ ಅಲ್ಲಿ ಅವರು ಇಲಿಗಳ ಮೇಲೆ ಅಧ್ಯಯನ ಮಾಡಿದರು ಮತ್ತು ನಂತರ ಅವರು ಇಲಿಗಳಿಗೆ ವಿದ್ಯುತ್ ಆಘಾತಗಳನ್ನು ನೀಡುತ್ತಾರೆ ಮತ್ತು ಕೆಲವು ಚಟುವಟಿಕೆಗಳನ್ನು ಮಾಡಲು ಇಲಿಗಳನ್ನು ಕೇಳುತ್ತಾರೆ ಆದ್ದರಿಂದ ಇಲಿಗಳಿಗೆ ಕೆಲವು ಚಟುವಟಿಕೆ ಅಥವಾ ವ್ಯಾಯಾಮ ಅಥವಾ ಯಾವುದನ್ನಾದರೂ ಮಾಡಲು ಕೇಳಲಾಯಿತು ಆದ್ದರಿಂದ ಅದು ಗುರಿಯಾಗಿದೆ ಅಂದರೆ ಒಂದು ರೀತಿಯ ಚಟುವಟಿಕೆಯಿದೆ ಮತ್ತು ಇದು ಮಾನದಂಡವಾಗಿದೆ ಮತ್ತು ಈಗ ಅವುಗಳು ಒತ್ತು ನೀಡದಿದ್ದರೆ ಅವು ಹೈಪೋ ಒತ್ತಡದಲ್ಲಿದ್ದರೆ ಕಾರ್ಯಕ್ಷಮತೆ ತೀರಾ ಕಡಿಮೆಯಾಗಿದೆ y ಅಕ್ಷವು ಕಾರ್ಯಕ್ಷಮತೆ x ಅಕ್ಷವು ಒತ್ತಡ ಅವರು ಇಕ್ಕಟ್ಟಿನಲ್ಲಿರುವಾಗ ಅವರು ಸಮಂಜಸವಾಗಿ ಒತ್ತು ನೀಡಿದಾಗ ಅವರು ಚೆನ್ನಾಗಿ ಸರಿದರು ತದನಂತರ ಅವರು ಒಮ್ಮೆ ಒತ್ತಿಹೇಳಿದ್ದಾರೆ ಹೆಚ್ಚು ವಿದ್ಯುತ್ ಆಘಾತ ಮತ್ತೊಮ್ಮೆ ಕಾರ್ಯಕ್ಷಮತೆ ಕಡಿಮೆಯಾಗುತ್ತದೆ ಅಂತಿಮವಾಗಿ ದುಃಖ ಮತ್ತು ಅಂತಿಮವಾಗಿ ಇದು ಸಾವಿಗೆ ಕಾರಣವಾಗುತ್ತದೆ ಮತ್ತು ಹೀಗೆ ಆದ್ದರಿಂದ ಇದನ್ನು ಮಾನವನ ಕಾರ್ಯಕ್ಷಮತೆ ರೇಖೆಯ ಮೇಲೆ ಮ್ಯಾಪ್ ಮಾಡಲಾಗಿದೆ ಮತ್ತು ಮಾನವ ಕಾರ್ಯನಿರ್ವಹಣೆಯ ರೇಖೆಯು ಸಹ ಹೋಲುತ್ತದೆ ಎಂದು ಅವರು ಹೇಳುತ್ತಾರೆ ಆದ್ದರಿಂದ ನೀವು ತುಂಬಾ ಒತ್ತು ನೀಡಿದರೆ ಅದೇ ಸಮಯದಲ್ಲಿ ನಿಮಗೆ ಒತ್ತು ನೀಡಲಾಗುವುದಿಲ್ಲ ಈ ಎರಡೂ ಪ್ರಕರಣಗಳ ಅಡಿಯಲ್ಲಿಯೂ ಕಾರ್ಯಕ್ಷಮತೆ ಕಡಿಮೆ ಇರುತ್ತದೆ ನೀವು ಸಮಂಜಸವಾಗಿ ಒತ್ತು ನೀಡಬೇಕು ನಿಮ್ಮಲ್ಲಿ ಉತ್ತಮವಾದದ್ದನ್ನು ಹೊರತೆಗೆಯಲು ನೀವು ಶ್ರಮಿಸಬೇಕು ನಿಮಗಾಗಿ ಆಶಾಭಂಗ ಮಾಡುವುದು ಯಾವುದು ನೀವು ಆಲೋಚಿಸಬೇಕು ಮತ್ತು ಲೆಕ್ಕಾಚಾರ ಮಾಡಬೇಕು ಇದು ವಿಭಿನ್ನ ಜನರನ್ನು ಅವಲಂಬಿಸಿರುತ್ತದೆ ಒಂದೇ ಸಮಯದಲ್ಲಿ ಎಷ್ಟು ಚಟುವಟಿಕೆಗಳನ್ನು ನೀವು ತೆಗೆದುಕೊಳ್ಳಬಹುದು ಎಷ್ಟು ಸಮಯ ನೀವು ನಿದ್ರೆ ಬಯಸುತ್ತೀರಿ ಎಷ್ಟು ಸಮಯ ನೀವು ವಿರಾಮಕ್ಕಾಗಿ ಬಯಸುತ್ತೀರಿ ಎಷ್ಟು ಸಮಯ ನೀವು ಸಂಶೋಧನೆಗೆ ವಿನಿಯೋಗಿಸುತ್ತೀರಿ ಎಷ್ಟು ಸಮಯವನ್ನು ನೀವು ಕುಟುಂಬಕ್ಕೆ ವಿನಿಯೋಗಿಸಬೇಕು ಆದ್ದರಿಂದ ನೀವು ನಿಮ್ಮ ಇಸ್ಟ್ರೆಸ್ಟ್ ಪಾಯಿಂಟ್ ಅನ್ನು ಸರಿಯಾಗಿ ಲೆಕ್ಕಾಚಾರ ಮಾಡಬೇಕು ಹಾರ್ಡ್ ಕೆಲಸದ ಪಾತ್ರ ನಾವು ಈಗಾಗಲೇ ನೋಡಿದ್ದೇವೆ ಆಗಾಗ್ಗೆ ಪುನರಾವರ್ತಿತ ಹಾರ್ಡ್ ಕೆಲಸ ಪ್ರಮುಖವಾಗಿದೆ ಹಾಗಿದ್ದರೂ ಇದನ್ನು ಎಂದಿಗೂ ಹೆಚ್ಚಿಸಬಾರದು ನೀವು ನೂರು ಬಾರಿ ಹೇಳಿದ್ದರೂ ಸಹ ಅದನ್ನು ಹೇಳಿಕೆ ನೀಡಲಾಗುವುದಿಲ್ಲ ಎಂದು ಹೇಳಲು ಸಾಧ್ಯವಿಲ್ಲ ಏಕೆಂದರೆ ಹೊಸ ಪುರಾವೆಗಳು ಇದನ್ನು ಹೆಚ್ಚು ಸರಿ ಎಂದು ಖಚಿತಪಡಿಸುತ್ತದೆ ಈಗ ಸೃಜನಶೀಲತೆ ಹೇಗೆ ಸಂಭವಿಸುತ್ತದೆ ಒಂದು ಹೊಸ ಪರಿಕಲ್ಪನೆಯು ಸಾಮಾನ್ಯವಾಗಿ ಒಂದು ಉಂಟಾಗುತ್ತದೆ ಸಾಮಾನ್ಯವಾಗಿ ಅಂತರ್ಬೋಧೆಯ ಒಳನೋಟಗಳಲ್ಲಿ ಕಂಡುಬರುತ್ತದೆ ಇದ್ದಕ್ಕಿದ್ದಂತೆ ಕೆಲವು ಒಳನೋಟವು ಈ ಸಮಸ್ಯೆಯ ಉತ್ತರವನ್ನು ನಾನು ಕಂಡುಕೊಂಡಿದೆ ಕೆಲವೊಮ್ಮೆ ಅದು ಬರುತ್ತದೆ ನೀವು ಪ್ರಯೋಗಾಲಯದಲ್ಲಿರುವಾಗ ಅದು ಬರಬಹುದು ನೀವು ಪ್ರಾಯೋಗಿಕ ಸೆಟಪ್ನಲ್ಲಿ ಇರುವಾಗ ಅದು ಬರಬಹುದು ನೀವು ಜಾಗಿಂಗ್ ಆಗಿದ್ದಾಗ ಅದು ಎಲ್ಲಿಯಾದರೂ ಬರಬಹುದು ಅಥವಾ ನೀವು ಚಲನಚಿತ್ರವನ್ನು ವೀಕ್ಷಿಸುತ್ತಿರುವಾಗ ಅಥವಾ ನಿಮ್ಮ ಬಸ್ಸಿನಲ್ಲಿ ಅಥವಾ ಏನನ್ನಾದರೂ ನೋಡಿದಾಗ ಅದು ಬರಬಹುದು ಅಲ್ಲಿ ಸಂಪೂರ್ಣ ಆಲೋಚನೆಯು ನಿಮಗೆ ಹೆಚ್ಚು ತಿಳಿದುಬರುತ್ತದೆ ಆದರೆ ಅದು ಗಣಿತಶಾಸ್ತ್ರದಲ್ಲಿ ನೀವು ಸಾಬೀತುಪಡಿಸಬಹುದು ಎಂದು ಅರ್ಥವಲ್ಲ ಇದು ಅಥವಾ ನೀವು ಪ್ರಯೋಗ ಮಾಡುವಾಗ ನೀವು ಇದನ್ನು ಪಡೆಯಬಹುದು ಆದರೆ ಕೆಲವೊಮ್ಮೆ ಆ ಕಲ್ಪನೆಯು ನಿಮಗೆ ಹೆಚ್ಚು ಕಡಿಮೆ ಅಥವಾ ಕಡಿಮೆ ಕಲ್ಪನೆ ಎಲ್ಲಿದೆ ಎಂಬುದನ್ನು ತಿಳಿಸುತ್ತದೆ ಇದರಲ್ಲಿ ಸಂಪೂರ್ಣ ಕಲ್ಪನೆಯನ್ನು ಬಹಿರಂಗಪಡಿಸಲಾಗುತ್ತದೆ ಅದು ಸಂಬಂಧಿಸಿಲ್ಲ ಸಂಪೂರ್ಣ ಕಲ್ಪನೆಯನ್ನು ಸರಿಯಾಗಿ ಬಹಿರಂಗಪಡಿಸಲಾಗುತ್ತದೆ ನಾವು ಇದನ್ನು ಧಾರ್ಶನ ಎಂದು ಕರೆದಿದ್ದೇವೆ ಅಥವಾ ಅದನ್ನು ಧರ್ಮಸಾನ ಎಂದು ಕರೆಯುತ್ತೇವೆ ದೇವಸ್ಥಾನದಲ್ಲಿರುವ ಧಾರ್ಶನ ದರ್ಶನ್ ಎಂದರೆ ನೀವು ಆ ದೃಷ್ಟಿ ಹೊಂದಿರುವುದು ಏನಾದರೂ ದ್ರವದ ಹರಿವು ಅಥವಾ ಏನನ್ನಾದರೂ ವರ್ಗಾವಣೆ ಮಾಡುವ ಆ ಶಾಖದ ದೃಷ್ಟಿ ನೀವು ಏನು ಸಂಪೂರ್ಣ ಕಲ್ಪನೆಯನ್ನು ಹೊಂದಿದ್ದೀರಿ ಅದರ ನಂತರ ನೀವು ಕೆಳಗೆ ಗಮನಿಸಬೇಕಾದ ಮತ್ತು ಕೆಳಗಿಳಿಯಬೇಕು ಮತ್ತು ನಂತರ ನೀವು ಈ ಕೆಲಸವನ್ನು ಮಾಡಲು ಕಷ್ಟಪಟ್ಟು ಕೆಲಸ ಮಾಡಬೇಕಾಗುತ್ತದೆ ನೋಡಿ ಮ್ಯಾಕ್ಸ್ ಪ್ಲ್ಯಾಂಕ್ 1901 ರಲ್ಲಿ ಇದನ್ನು ಪಡೆದರು ಇಬ್ ಲಾಂಡಾ ಕಪ್ಪು ದೇಹ ವಿತರಣೆ ಸಿ 1 ಲಮ್ಡಾದಲ್ಲಿ ಸ್ಪೆಕ್ಟ್ರಲ್ ಕಪ್ಪು ದೇಹದ ವಿಕಿರಣವು ಮೈನಸ್ 5 ರ ಶಕ್ತಿಯನ್ನು ಇಂದ ಇವನ್ನು ಸಿ 2 ನ ಶಕ್ತಿಗೆ ಲಾಮ್ಡಾ ಟಿ ಮೈನಸ್ 1 ರಿಂದ ಭಾಗಿಸಿರುತ್ತದೆ ಕೆಲವು ಜನರು ಈಗಾಗಲೇ ಸಿ 1 ಲ್ಯಾಮ್ಡಾವನ್ನು ವಿದ್ಯುತ್ ಸಿ ಯ ಶಕ್ತಿಯನ್ನು ಲ್ಯಾಮ್ಡಾ ಟಿ ಗೆ ಇ ಮೂಲಕ ಮೈನಸ್ 5 ಆಫ್ ಮ್ಯಾಕ್ಸ್ ಪ್ಲ್ಯಾಂಕ್ ಅವರು ಸಿ 2 ನ ಶಕ್ತಿಗೆ ಲಂಡಾ ಡಿ 5 ರಿಂದ ನಾನು ಮೈನಸ್ 1 ಅನ್ನು ಹಾಕಿದರೆ ನಂತರ ನಿಖರವಾಗಿ ಆ ಸಿದ್ಧಾಂತವು ಪ್ರಯೋಗದೊಂದಿಗೆ ಹೊಂದಿಕೆಯಾಯಿತು ಆದ್ದರಿಂದ ಅವರು ದರ್ಶನವನ್ನು ಪಡೆದರು ಅದು ಸರಿಯಾದ ಕಪ್ಪು ದೇಹ ವಿತರಣೆಯಾಗಿದೆ ಅವರು ಆ ಕಾಗದವನ್ನು ಪ್ರಕಟಿಸಿದರು ಅದು ಅಂಗೀಕರಿಸಲ್ಪಟ್ಟಿತು ಆದರೆ ಅವನಿಗೆ ತೊಂದರೆಯಾಗಿತ್ತು ಏಕೆ ಆ ಮೈನಸ್ 1 ಬರುತ್ತಿದೆ ಆ ಮೈನಸ್ 1 ಎಲ್ಲಿಂದ ಬಂದಿತು ನಂತರ ಅವರು ಮೈನಸ್ಗೆ ಹಿಂತಿರುಗಬೇಕಾದರೆ ಆ ಮೈನಸ್ 1 ಅನ್ನು ಹೇಗೆ ಪಡೆಯಬೇಕು ಎಂದು ಅವರು ಕಂಡುಕೊಂಡರು ಇ e ಎಂಬುದು nh mu e ಗೆ ಸಮಾನವಾಗಿರುತ್ತದೆ ಎಂದು ಅವನು ಕಂಡುಹಿಡಿದನು h mu ಗೆ ಸಮಾನವಾಗಿರುತ್ತದೆ e nh mu ಅಥವಾ s ಗೆ nh mu ಗೆ ಸಮಾನವಾಗಿರುತ್ತದೆ ಇಂಧನ ವರ್ಗಾವಣೆಯು h ಮುಯ್ಯುನ ಸೀಮಿತ ಮಲ್ಟಿಪಲ್ಗಳಲ್ಲಿ ಮಾತ್ರ ನಡೆಯಬಹುದು ಅದು nh mu ಆಗಿರಬೇಕು ಅದು n ನ ಪೂರ್ಣಾಂಕವಾಗಿರುತ್ತದೆ ಆದ್ದರಿಂದ h ಎಂಬುದು ಪ್ರಕೃತಿಯ ಮೂಲಭೂತ ಸ್ಥಿರಾಂಕವಾಗಿದೆ ಇದು ಶೂನ್ಯವನ್ನು ಅಸಂಗತವಾಗಿ ಅನುಸರಿಸುವುದಿಲ್ಲ ಅದು 6 627 ಆಗಿ 10 ರಿಂದ ಮೈನಸ್ 34 ಜೌಲ್ಗಳಷ್ಟು ಶಕ್ತಿಯನ್ನು ಹೊಂದಿದೆ ಆದ್ದರಿಂದ ಇದು ಕ್ವಾಂಟಮ್ ಮೆಕ್ಯಾನಿಕ್ಸ್ ಹುಟ್ಟನ್ನು ಘೋಷಿಸಿತು ಆದರೆ ಮೊದಲು ಅವರು ಈ ಕಲ್ಪನೆಯನ್ನು ಪಡೆದರು ಇದು ಕೇವಲ ಒಂದು ತಿರುವು ಸೂಕ್ತವಾದ ಕಲ್ಪನೆಯಾಗಿತ್ತು ಅವರು ಕೇವಲ ಈ ಧರ್ಸಾನವನ್ನು ಪಡೆದರು ಓಹ್ ನಾನು ಮೈನಸ್ 1 ಅನ್ನು ಇಡುತ್ತೇನೆ ಆದ್ದರಿಂದ ಆ ಮೈನಸ್ 1 ಅವನಿಗೆ ನೊಬೆಲ್ ಪ್ರಶಸ್ತಿ ದೊರೆಯಿತು ಆದರೆ ಅವನಿಗೆ 17 ವರ್ಷಗಳು ಸಿಕ್ಕಿತು 1901 ಈ ವಿಷಯವಾಗಿತ್ತು ತದನಂತರ ಅವರು ಕೆಲಸ ಮಾಡಿದರು ಮತ್ತು ನಂತರ ಅವರು ಸಾಬೀತಾಯಿತು ಮತ್ತು ನಂತರ 1918 ಕ್ವಾಂಟಮ್ ಸ್ಟ್ಯಾಟಿಸ್ಟಿಕ್ಸ್ ಅವರ ನೋಬೆಲ್ ಪ್ರಶಸ್ತಿ ಸರಿಯಾಗಿದೆ ಆದ್ದರಿಂದ ನಂತರ ಐನ್ಸ್ಟೈನ್ ಇತರ ಜನರು ಒಟ್ಟಿಗೆ ಕೆಲಸ ಮಾಡಿದ್ದಾರೆ ಮತ್ತು ನಂತರ ನಿಮಗೆ ಈಗ ತಿಳಿದಿದೆ ಇದನ್ನು ಅಣುವನ್ನು ವಿಭಜಿಸಲು ಬಳಸಬಹುದು e ಇದು ಎಮ್ಸಿ ಚದರಕ್ಕೆ ಸಮನಾಗಿರುತ್ತದೆ ಮತ್ತು ಅದು ಸರಿಯಾಗಿದೆ ಆದ್ದರಿಂದ ನಿಮ್ಮ ಸಂಶೋಧನೆ ಮಾಡುವಾಗ ಧರ್ಸಾನ ಬಂದಾಗ ಟಿಪ್ಪಣಿ ಪುಸ್ತಕವನ್ನು ತೆಗೆದುಕೊಂಡು ಈ ಕಲ್ಪನೆಯನ್ನು ಬರೆಯಿರಿ ಇದ್ದಕ್ಕಿದ್ದಂತೆ ನಿಮ್ಮ ಶಾಖ ಪೈಪ್ನಲ್ಲಿ ನೀವು ಅದ್ಭುತ ಪ್ರತಿಭೆಯನ್ನು ಪಡೆಯುತ್ತೀರಿ ನೀವು ಮಿದುಳಿನ ತರಂಗವನ್ನು ಪಡೆಯುತ್ತೀರಿ ನಂತರ ನೀವು ಅದನ್ನು ಬರೆಯಿರಿ ನಂತರ ನೀವು ಅದನ್ನು ತಾರ್ಕಿಕವಾಗಿ ಅನುಸರಿಸಬೇಕು ಇದು ಕಪ್ ಕೂಡ ಆಗಿರಬಹುದು ಸರಿ ಪರವಾಗಿಲ್ಲ ನಂತರ ನೀವು ಕಲಿಯಬೇಕಾದ ಪಾಠ ಯಾವುದು ಕೆಲವು ಅದ್ಭುತ ಪರಿಕಲ್ಪನೆಯು ಬರುತ್ತಿದೆ ಮತ್ತು ನೀವು ಅದರ ಮೇಲೆ ಕೆಲಸ ಮಾಡುತ್ತಿದ್ದರೆ ಅದು ಕೆಲಸ ಮಾಡುವುದಿಲ್ಲ ನಂತರ ನಿಧಾನವಾಗಿ ನೀವು ಏನು ಕಲಿಯುತ್ತೀರಿ ಹಲವು ಬಾರಿ ಅದ್ಭುತ ಪರಿಕಲ್ಪನೆಯು ಬರಲಿದೆ ಆದರೆ ಯಾವ ಅದ್ಭುತವಾದ ನಾನು ಅನುಸರಿಸಬೇಕಾದ ಈ ಅದ್ಭುತ ಪರಿಕಲ್ಪನೆಗಳೆಂದರೆ ನೀವು ಲೆಕ್ಕಾಚಾರ ಮಾಡಬೇಕಾದ ಏನಾದರೂ ಹಾಗಾಗಿ ಮುಂದಿನ ಎರಡು ವಾರಗಳವರೆಗೆ ನಾನು ಕೆಲಸ ಮಾಡುತ್ತೇನೆ ಅದು ಹೊರಬರದೆ ಇದ್ದಲ್ಲಿ ನಾನು ತಿರಸ್ಕರಿಸುತ್ತೇನೆ ಆದ್ದರಿಂದ ನೀವು ನಿರ್ಣಯ ಮಾಡುವ ಯಾಂತ್ರಿಕ ವ್ಯವಸ್ಥೆಯನ್ನು ನೀವು ಹೊಂದಿರುತ್ತೀರಿ ಇದು ನಾನು ತೆಗೆದುಕೊಳ್ಳುವ ಮಾರ್ಗವಾಗಿದೆ ನಾನು ಒಂದು ತಿಂಗಳು ಕಳೆಯುತ್ತೇನೆ ಅದು ಬರುತ್ತಿಲ್ಲವಾದರೆ ನಾನು ಬೇರೆ ಮಾರ್ಗಕ್ಕೆ ಹೋಗುತ್ತೇನೆ ನಿಮ್ಮ ಸ್ವಂತ ಬ್ಯಾಕಪ್ ಬಹು ಬ್ಯಾಕಪ್ಗಳು ರಕ್ಷಣಾ ಎರಡನೆಯ ಸಾಲು ರಕ್ಷಣಾ ಮೂರನೇ ಸಾಲು ನೀವು ಆಂತರಿಕವಾಗಿ ಈ ಆಲ್ರೈಟ್ ಅನ್ನು ವಿಕಾಸಗೊಳಿಸಬೇಕು ಜರ್ನಲ್ ಪ್ರಕಟಣೆಗಳು ಸಂಪೂರ್ಣ ಕಥೆಯನ್ನು ಬಹಿರಂಗಪಡಿಸುವುದಿಲ್ಲ ಅಂತಿಮ ಫಲಿತಾಂಶದ ಒಂದು ಪಾಂಡಿತ್ಯಪೂರ್ಣ ಪ್ರಕಟಣೆಯು ವಿಜ್ಞಾನವು ವಾಸ್ತವವಾಗಿ ಹೇಗೆ ಸಾಧಿಸಲ್ಪಡುತ್ತದೆ ಎಂಬುದರ ಬಗ್ಗೆ ಅಪಾರ್ಥಕ್ಕೆ ಕಾರಣವಾಗಬಹುದು ಅಮೂರ್ತ ಪರಿಚಯ ಸಾಹಿತ್ಯ ಸಮೀಕ್ಷೆ ಪ್ರಾಯೋಗಿಕ ವಿಧಾನ ಫಲಿತಾಂಶಗಳು ಮತ್ತು ಚರ್ಚೆ ತೀರ್ಮಾನ ಉಲ್ಲೇಖಗಳು ನಾಮಕರಣದ ನಡುವೆ ಅವರು ಅದನ್ನು ಹೇಗೆ ಚೆನ್ನಾಗಿ ಪಡೆದರು ಆದರೆ ಆ ಕಾಗದವನ್ನು ಪಡೆದುಕೊಳ್ಳಲು ಲೇಖಕರು ಎಷ್ಟು ತೊಂದರೆಗೀಡಾಗುತ್ತಿದ್ದಾರೆಂಬುದು ನಮಗೆ ಗೊತ್ತಿಲ್ಲ ಯಾಕೆಂದರೆ ಇದು ಒಂದು ಮಾರ್ಗವಾಗಿದೆ ಏಕೆಂದರೆ ಎಲ್ಲೆಡೆ ಜನರಿಗೆ ಸಮಯವಿಲ್ಲ ವಿಮರ್ಶಕರು ಸಮಯ ಹೊಂದಿಲ್ಲ ಜನರು ಹೊಂದಿಲ್ಲ ಅಂದರೆ ನಿಮ್ಮ ಸ್ವಂತ ಕಥೆಯನ್ನು ಬರೆಯಲು ಮತ್ತು ಅದು ಸರಿ ಎಂದು ಬಹಳಷ್ಟು ಹಣವನ್ನು ಖರ್ಚು ಮಾಡುತ್ತದೆ ನೋವು ಹತಾಶೆಗಳು ಮತ್ತು ವೈಫಲ್ಯಗಳು ಸರಿ ಎಂದು ವರದಿಯಾಗಿಲ್ಲ ಆದ್ದರಿಂದ ಪ್ರಗತಿಯು ಬಹಳ ಏಕರೂಪದ ಮತ್ತು ರೇಖೀಯವಾಗಿದೆ ಎಂದು ಜನರು ಭಾವಿಸುತ್ತಾರೆ ಅದು ನಿಜವಲ್ಲ ಸರಿ ಇದನ್ನು ನೋಡೋಣ ಸಂಶೋಧನೆಯಲ್ಲಿ ವಿಶಿಷ್ಟವಾದ ಪ್ರಗತಿಯು ಒಂದು ಲಾಗ್ ಸಿಗ್ಮೊಯ್ಡಲ್ ಕರ್ವ್ ಎಂದು ಕರೆಯಲ್ಪಡುತ್ತದೆ ಆರಂಭಿಕ ವರ್ಷಗಳಲ್ಲಿ ನಿಮ್ಮ ಪ್ರಗತಿ ಬಹಳ ಕಡಿಮೆ ಇರುತ್ತದೆ ನೀವು ತಾಳ್ಮೆಯಿಂದಿರಬೇಕು ಆಗ ಇದ್ದಕ್ಕಿದ್ದಂತೆ ಗ್ರಾಫ್ ತಿರುವು ತೆಗೆದುಕೊಳ್ಳುತ್ತದೆ ಅದು ಅಲ್ಲವೇ ನೀವು ತ್ವರಿತ ಪ್ರಗತಿಯನ್ನು ಪಡೆದುಕೊಳ್ಳುವಲ್ಲಿ ಗ್ರಾಫ್ ಸರಿಹೊಂದುತ್ತದೆ ನಂತರ ನೀವು ಹೆಚ್ಚು ಸಮಯವನ್ನು ಖರ್ಚು ಮಾಡಿದರೆ ಮತ್ತೊಮ್ಮೆ ಪ್ರಗತಿ ಬಹಳ ಕಡಿಮೆ ಆದ್ದರಿಂದ ಆರಂಭದಲ್ಲಿ ಒಂದು ಎರಡು ಮೂರು ವರ್ಷಗಳು ನೀವು ವಿಜ್ಞಾನವನ್ನು ಕಲಿಯುತ್ತಿದ್ದರೆ ನಿಮ್ಮ ಕ್ಷೇತ್ರವನ್ನು ಕಲಿಯುತ್ತಿದ್ದರೆ ನೀವು ನಿಮ್ಮ ಅರ್ಹತೆಗಳ ಮೂಲಕ ಹೋಗುವಿರಿ ಮತ್ತು ನೀವು ಪ್ರೋಗ್ರಾಂ ಬರೆಯಲು ಪ್ರಯತ್ನಿಸುತ್ತಿದ್ದೀರಿ ಅಥವಾ ನೀವು ಸೆಟಪ್ ಅನ್ನು ಅಭಿವೃದ್ಧಿಪಡಿಸಲು ಪ್ರಯತ್ನಿಸುತ್ತಿದ್ದೀರಿ ಅದು ಕೆಲಸ ಮಾಡುವುದಿಲ್ಲ ಕೆಲವು ಸಂತೋಷ ಅಲ್ಲಿ ಇಲ್ಲ ಅಥವಾ ಕೆಲವು ಕಾರ್ಯಾಗಾರಗಳು ಏನಾದರೂ ಇಲ್ಲ ಅಥವಾ ಯಾವುದೋ ಚಲಿಸುತ್ತಿಲ್ಲ ಅಥವಾ ಯಾರಾದರೂ ಸಹಿ ಮಾಡುತ್ತಿಲ್ಲ ನಾನು ಅರ್ಥ ಹಲವು ವಿಷಯಗಳು ಆದರೆ ಸ್ವಲ್ಪ ಸಮಯದ ನಂತರ ಪ್ರವಾಹ ದ್ವಾರಗಳು ತೆರೆದುಕೊಳ್ಳುತ್ತವೆ ಒಂದು ದಿನ ನಿಮ್ಮ ಆಶ್ಚರ್ಯಕ್ಕೆ ಪ್ರಯೋಗವು ನಿಜವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ನೀವು ನೋಡುತ್ತೀರಿ ಮತ್ತು ಅದು ಒಳ್ಳೆಯ ಫಲಿತಾಂಶಗಳನ್ನು ನೀಡುತ್ತದೆ ಪ್ರೋಗ್ರಾಂ ನಿಜವಾಗಿ ಕಾರ್ಯನಿರ್ವಹಿಸುತ್ತಿದೆ ನಂತರ ನೀವು ಅದರ ಮೇಲೆ ಬಂಡವಾಳವನ್ನು ಪಡೆದುಕೊಳ್ಳಬೇಕು ಮತ್ತು ಗರಿಷ್ಠವನ್ನು ಹೊರತೆಗೆಯಲು ಪ್ರಯತ್ನಿಸಬೇಕು ಮತ್ತು ಅದರ ನಂತರ ಮತ್ತೆ ಅದನ್ನು ಒಣಗಿಸುವುದರಿಂದ ಒಳ್ಳೆಯದು ಅಲ್ಲ ನಾನು ನಾಲ್ಕನೇ ಪೇಪರ್ ಐದನೇ ಕಾಗದ ಆರನೇ ಕಾಗದವನ್ನು ಬರೆಯುತ್ತೇನೆ ಆಗ ವಿಮರ್ಶಕನು ಈ ಕುರಿತು ಯಾವುದೇ ಕಾಗದವನ್ನು ಬಯಸುವುದಿಲ್ಲ ಎಂದು ಹೇಳುತ್ತಾನೆ ಆದ್ದರಿಂದ ಇದು ಸರಿಅದು ಕೆಲಸ ಮಾಡದಿದ್ದಲ್ಲಿ ಚಿಂತಿಸಬೇಡಿ ಸ್ವಲ್ಪ ಸಮಯವನ್ನು ನೀಡಿ ಸೃಜನಶೀಲತೆಯ ಸಂಭವಕ್ಕೆ ತತ್ವ ಮಾರ್ಗ ಯಾವುದು ಅಂದರೆ ನಾವು ಪರ್ಯಾಯ ಮಾರ್ಗಗಳಿಗಾಗಿಯೂ ಸಹ ನೋಡಬೇಕು ನೀವು ವಿದ್ಯಮಾನವನ್ನು ನೋಡುವ ಪರ್ಯಾಯ ಮಾರ್ಗಗಳು ಸರಿ ಅಥವಾ ನೀವು ಸರಿಯಾಗಿ ಪ್ರಶ್ನೆಯನ್ನು ಹೇಗೆ ಮರುಹಂಚಿಕೊಳ್ಳುತ್ತೀರಿ ಉದಾಹರಣೆಗೆ ರೂಟ್ 2 ಅನ್ನು ವಿವೇಚನೆಯಿಲ್ಲ ಎಂದು ನೀವು ಸಾಬೀತುಪಡಿಸಬೇಕೆಂದು ನಿಮಗೆ ತಿಳಿದಿದೆ ನೀವು ಇದನ್ನು ಗಣಿತಶಾಸ್ತ್ರದಲ್ಲಿ ಹೇಗೆ ಮಾಡಿದ್ದೀರಿ ರೂಟ್ 2 ಅಭಾಗಲಬ್ಧವೆಂದು ನೀವು ಸಾಬೀತು ಮಾಡಲು ಬಯಸಿದರೆ ರೂಟ್ 2 ಭಾಗಲಬ್ಧವಾಗಿದೆ ಎಂದು ನಾವು ಭಾವಿಸುತ್ತೇವೆ ಅದು ರೂ 2 ಅನ್ನು ಕ್ಯೂ ಸರಿ ಮೂಲಕ ಪು ಎಂದು ಪ್ರತಿನಿಧಿಸಬಹುದು ಇಲ್ಲಿ p ಮತ್ತು q ಪೂರ್ಣಾಂಕಗಳು ನಂತರ ನೀವು ವಿವಿಧ ಕಾರ್ಯಾಚರಣೆಯನ್ನು ಪ್ರಾರಂಭಿಸಲು ಅಂತಿಮವಾಗಿ ಇದು ಕಾರಣವಾಗಬಹುದು ಇದು ಕೆಲವು ಸರಿಹೊಂದುವ ತೀರ್ಮಾನಗಳಿಗೆ ಕಾರಣವಾಗುತ್ತದೆ ಇದು ನೀವು ಸರಿಯಾಗಿಲ್ಲ ಎಂದು ನಂಬುತ್ತೀರಿ ಆದ್ದರಿಂದ ಇದು ಸರಿಯಾಗದಿದ್ದರೆ ನೀವು ಹಿಂತಿರುಗಿ ಮತ್ತು ನೀವು ತಪ್ಪು ಮಾಡುವ ಸ್ಥಳವನ್ನು ಕಂಡುಹಿಡಿಯಿರಿ ಎಲ್ಲಾ ಹಂತಗಳು ಸರಿಯಾಗಿವೆಯೆಂದು ನೀವು ಲೆಕ್ಕಾಚಾರ ಮಾಡುತ್ತೀರಿ ಆದ್ದರಿಂದ ಏನು ತಪ್ಪಾಗಿದೆ ರೂಟ್ 2 ಎಂಬುದು p by q ಗೆ ಸಮನಾಗಿರುತ್ತದೆ ಮತ್ತು ಭಾಗಲಬ್ಧವು ತಪ್ಪು ಎಂದು ಊಹಿಸಬಹುದು ಆದ್ದರಿಂದ ರೂಟ್ 2 ಅಭಾಗಲಬ್ಧವಾಗಿದೆ ಇದು ಸಾಬೀತಾದ ಒಂದು ಮಾರ್ಗವಾಗಿದೆ ಇದು ರಿಡಕ್ಟಿಯೊ ಜಾಹೀರಾತು ಅಬ್ಸರ್ಡಮ್ ಎಂದು ಕರೆಯಲ್ಪಡುತ್ತದೆ ಇದು ಅಸಂಬದ್ಧತೆಯನ್ನು ಕಡಿಮೆ ಮಾಡುತ್ತದೆ ಆದ್ದರಿಂದ ಪ್ರಾಚೀನ ಗ್ರೀಕರು ಬಳಸುತ್ತಾರೆ ಇದು ಸರಿ ತರ್ಕದ ವ್ಯಾಯಾಮ ಆದ್ದರಿಂದ ನಿಮ್ಮ ಈ ವಿಷಯದಲ್ಲಿ ನೀವು ಬಹು ಗುರಿ ಆಪ್ಟಿಮೈಸೇಶನ್ ಸಮಸ್ಯೆಯನ್ನು ಹೇಗೆ ಹೊಂದಿದ್ದೀರಿ ನೀವು ಪ್ರಸ್ತಾಪಿಸುವ ವಿವಿಧ ವಿಧಾನಗಳು ಯಾವುವು ಇದರಲ್ಲಿ ನೀವು ಸಮಸ್ಯೆಯನ್ನು ವಿಧಿಸಬಹುದು ಅಥವಾ ನೀವು ಮೆಟ್ರಿಕ್ನ ಅಂಕಿ ಅಂಶವನ್ನು ಮತ್ತು ನಿಮ್ಮ ಸಾಧನದ ಕಾರ್ಯಕ್ಷಮತೆಯನ್ನು ಅದು ನಿಮ್ಮ ಸೌರ ಸಂಗ್ರಾಹಕ ಆಗಿರಬಹುದು ಅದು ಶಾಖದ ಪೈಪ್ ಆಗಿರಬಹುದು ಅಥವಾ ಅದು ಜೆಟ್ ಇಂಪಿಂಗ್ ಜೆಟ್ ಆಗಿರಬಹುದು ನಾವು ಇದನ್ನು ಮತ್ತಷ್ಟು ಯೋಚಿಸಬಹುದು ಸಾಂಪ್ರದಾಯಿಕವಾಗಿ ಹಲವು ವಿಷಯಗಳನ್ನು ಬಳಸಲಾಗುತ್ತದೆ ನೀವು ಹೊಸ ಪ್ರದರ್ಶನ ಮೆಟ್ರಿಕ್ನೊಂದಿಗೆ ಹೊರಬರುವಿರಾ ಅದರ ಬಗ್ಗೆ ಯೋಚಿಸಿ ನಂತರ ಸಾಹಿತ್ಯ ಎಲ್ಲರೂ ರೆನಾಲ್ಡ್ನ ಸಂಖ್ಯೆಯನ್ನು ತಿಳಿದಿದ್ದಾರೆ ನೀವು ರೆನಾಲ್ಡ್ನ ಸಂಖ್ಯೆಯನ್ನು ಯೋಜಿಸುತ್ತೀರಿ ರೆನಾಲ್ಡ್ನ ಸಂಖ್ಯೆ ಹೆಚ್ಚಾದಂತೆ ರಸ್ಸೆಲ್ ಸಂಖ್ಯೆ ಹೆಚ್ಚಾಗುತ್ತದೆ ಅದು ಬೇರೆ ಏನು ಮಾಡುತ್ತದೆ ಒಂದು ಅದ್ಭುತ ತೀರ್ಮಾನ ಏನು ಆದ್ದರಿಂದ ನಾವು ಸ್ಪಷ್ಟವಾಗಿ ಪುನರಾವರ್ತಿಸಬಾರದು ಇದು ಈಗಾಗಲೇ ತಿಳಿದಿದೆ ಸರಿ ನಾವು ಏನನ್ನಾದರೂ ಹೇಳಬೇಕು ಆದ್ದರಿಂದ ನಾವು ಏನು ಹೇಳುತ್ತೇವೆಂದರೆ ನಾಯಿ ಮನುಷ್ಯನನ್ನು ಕಚ್ಚುತ್ತದೆ ಸುದ್ದಿ ಏನು ಮನುಷ್ಯ ನಾಯಿ ಕಚ್ಚುತ್ತಾನೆ ಅದು ಸುದ್ದಿಯಾಗಿದೆ ನಿಮ್ಮ ಫಲಿತಾಂಶಗಳು ಮತ್ತು ಚರ್ಚೆ ಮತ್ತು ತೀರ್ಮಾನಗಳು ಹೇಗೆ ಮನುಷ್ಯ ನಾಯಿ ಕಚ್ಚುತ್ತಾನೆ ಎಂದು ನಾನು ಟ್ಯೂಬ್ ವ್ಯಾಸವನ್ನು ಕಡಿಮೆಗೊಳಿಸಿದಾಗ ಜನಪ್ರಿಯ ನಂಬಿಕೆಗೆ ವಿರುದ್ಧವಾಗಿ ಒತ್ತಡ ಕುಸಿತವು ಹೆಚ್ಚಾಗಿದ್ದರೂ ಶಾಖ ವರ್ಗಾವಣೆಯು ಗಣನೀಯವಾಗಿ ಹೆಚ್ಚುತ್ತಿದೆ ಆದ್ದರಿಂದ ಒತ್ತಡ ಒತ್ತಡಕ್ಕೆ ವರ್ಗಾವಣೆಯಾಗುವ ಶಾಖ ಹೆಚ್ಚಾಗುತ್ತದೆ ಆದ್ದರಿಂದ ಇದು ಒಂದು ಸಣ್ಣ ಟ್ಯೂಬ್ ವ್ಯಾಸವನ್ನು ಬಳಸಲು ಹೆಚ್ಚು ಪ್ರಯೋಜನಕಾರಿಯಾಗಿದೆ ಮತ್ತು ಹೌದು ಜನರು ಹೇಳುತ್ತಿದ್ದಾರೆ ಅವರು ಏನು ಹೇಳುತ್ತಿದ್ದಾರೆ ಅವನು ಏನು ಹೇಳುತ್ತಿದ್ದಾನೆ ಅವನು ಏನು ಹೇಳುತ್ತಿದ್ದಾನೆ ಆಶ್ಚರ್ಯ ನಿಮ್ಮ ಕೆಲಸವನ್ನು ಓದಿದ ಎಲ್ಲ ಜನರನ್ನು ಅಸಂಗತಗೊಳಿಸು ಜನರು ನಿಮ್ಮ ವಿಷಯಗಳನ್ನು ಶಾಂತಿಯಿಂದ ಓದಲು ಅನುಮತಿಸಬೇಡಿ ಅದು ನಿಮ್ಮ ಗುರಿ ಸರಿಯಾಗಿರಬೇಕು ರಿಡಕ್ಟಿಯೊ ಆಬ್ಸರ್ಡಮ್ ಸ್ಪಷ್ಟವಾಗಿದೆ ಸಂಶೋಧನೆಯಲ್ಲಿ ಪರಿಹರಿಸಲು ಸರಿಯಾದ ಸಮಸ್ಯೆಯನ್ನು ಪಡೆಯುವುದು ಆದ್ದರಿಂದ ಸಂತೋಷವು ಸೃಜನಾತ್ಮಕತೆಯಿಂದ ಹೊರಬರುತ್ತದೆ ಏಕೆಂದರೆ ಅದು ನಿಮ್ಮ ಕೊಡುಗೆ ಎಂದು ನೀವು ಏನಾದರೂ ಮಾಡಲು ಸಾಧ್ಯವಾಗುವ ಸಾಧನೆ ಅಥವಾ ಸಾಧನೆಯ ಒಂದು ಅರ್ಥವನ್ನು ನೀಡುತ್ತದೆ ನೀವು ಏನನ್ನಾದರೂ ಕೊಡುತ್ತಿದ್ದೀರಿ ಅಥವಾ ಇಲ್ಲದಿರುವ ಏನಾದರೂ ಕಂಡುಹಿಡಿಯಲು ನೀವು ಸಮರ್ಥರಾಗಿದ್ದೀರಿ ಅದು ಹೊರಬರುತ್ತದೆ ನೀವು ಅದನ್ನು ಸಹ ಬಯಸುವುದಿಲ್ಲ ಏನದು ಇಲ್ಲದಿದ್ದರೆ ಸಂತೋಷವನ್ನು ಎಲ್ಲಿ ಪಡೆಯಲು ಬಯಸುತ್ತೀರಿ ವಿದ್ಯಾರ್ಥಿ ನೀನು ನನಗೆ ಹೇಳು ಸಂತೋಷವು ಸ್ವಾಭಾವಿಕವಾಗಿದೆ ನೀವು ಮಾಡುತ್ತಿದ್ದೀರಿ ಹೌದು ಹೌದು ಸಂತೋಷದ ಆಂತರಿಕ ವಿಧಾನವೆಂದರೆ ನೀವು ಸುಧಾರಿಸಿರುವ ಕಾರಣ ನೀವು ಸಾಧಿಸಲು ನೀವು ಯೋಚಿಸುತ್ತಿದ್ದೀರಿ ಎಂಬುದರ ಮೇಲೆ ಹೊರಬರುತ್ತದೆ ನಿಮ್ಮ ಪ್ರಸ್ತುತ ಮಟ್ಟಕ್ಕೆ ಹೋಲಿಸಿದರೆ ನೀವು ಸುಧಾರಿಸಿದ್ದೀರಿ ಇಲ್ಲಿಯವರೆಗೆ ಈ ಅಪರಿಚಿತ ರೈಡರ್ ಅನ್ನು ಪರಿಹರಿಸಲು ನಿಮಗೆ ಸಾಧ್ಯವಾಗುವುದಿಲ್ಲ ಆದ್ದರಿಂದ ನಿಮಗೆ ಸಾಧ್ಯವಿಲ್ಲ ಈ ವಿಷಯದ ಮೂಲಕ ನೀವು ಸುಧಾರಿಸುತ್ತಿರುವಿರಿ ನೀವು ಸುಧಾರಿಸುತ್ತಿರುವಿರಿ ಇತರ ವಿಷಯಗಳು ಕೂಡ ಸುಧಾರಿಸಬಹುದು ನಮಗೆ ಇದೀಗ ಗೊತ್ತಿಲ್ಲ ಆದರೆ ಅಪರಿಚಿತರನ್ನು ಕಂಡುಹಿಡಿಯುವಲ್ಲಿ ನೀವು ಸ್ವಲ್ಪ ಸಂತೋಷವನ್ನು ಪಡೆಯುತ್ತೀರಿ ಕತ್ತಲೆ ಬೆಳಕಿಗೆ ಅಸಥೊಮಾ ಸದ್ಗಮಾಯ ಥಾಮಸೋಮ ಜ್ಯೋತಿರ್ಗಮಯಾ ಇದರ ಅರ್ಥ ನಾನು ಬೆಳಕು ಕತ್ತಲೆಯಿಂದ ಅದು ಬೆಳಕು ನೀವು ಹೊಸತನ್ನು ಹುಡುಕಿದಾಗ ಅದು ಸಾವಿರ ವ್ಯಾಟ್ ಬಲ್ಬ್ ರೀತಿಯಲ್ಲಿರುತ್ತದೆ ಅದು ಅಲ್ಲವೇ ಸಂಶೋಧನೆಯಲ್ಲಿ ಪರಿಹರಿಸಲು ಸರಿಯಾದ ಸಮಸ್ಯೆಯನ್ನು ಪಡೆಯುವುದು ಸರಿ ಪರಿಹರಿಸಲು ಅಲ್ಪವಾದ ಪ್ರಶ್ನೆಗಳನ್ನು ಕೇಳುವುದು ಸುಲಭ ಮೂರರಿಂದ ಮೂರು ಮ್ಯಾಟ್ರಿಕ್ಸ್ನ ವಿಲೋಮವನ್ನು ಹುಡುಕಿ ಎಲ್ಲರೂ ಪರಿಹರಿಸುತ್ತಾರೆ ಅದು ಪಿಎಚ್ಡಿ ಅಲ್ಲ ಪರಿಹರಿಸಲು ತುಂಬಾ ಕಷ್ಟಕರವಾದ ಪ್ರಶ್ನೆಗಳನ್ನು ಕೇಳುವುದು ಸುಲಭವಾಗಿದೆ Ph ಥರ್ಮೋಡೈನಮಿಕ್ ವಾದಗಳನ್ನು ಬಳಸಿ ಸಮಸ್ಯೆ ಉಂಟಾಗುತ್ತದೆ ಉಷ್ಣಬಲ ವಿಜ್ಞಾನದ ವಾದಗಳು ದೇವರನ್ನು ಅಸ್ತಿತ್ವದಲ್ಲಿಲ್ಲವೆಂದು ಸಾಬೀತುಪಡಿಸುತ್ತವೆ ಇದನ್ನು ಪಿಎಚ್ಡಿ ಎಂದು ನೀಡಬಹುದು ಉಷ್ಣಬಲ ವಿಜ್ಞಾನ ಅಥವಾ ವಿಕಿರಣ ಶಾಖ ವರ್ಗಾವಣೆಯ ಸಮಸ್ಯೆ ಅಥವಾ ವಿಕಸನದ ಹೊಸ ಸಿದ್ಧಾಂತವನ್ನು ನಾನು ಅಭಿವೃದ್ಧಿಪಡಿಸುತ್ತೇನೆ ಹೆಚ್ಚಿನ ಅಪಾಯ ಸಮಸ್ಯೆ ಸರಿ ಈ ಎರಡು ವಿಪರೀತಗಳ ನಡುವೆ ಇರುವ ಪ್ರಶ್ನೆಗಳನ್ನು ಕಂಡುಹಿಡಿಯುವುದು ಆಶ್ಚರ್ಯಕರವಾಗಿ ಕಷ್ಟ ನೀವು ಸರಿಯಾದ ಪ್ರಶ್ನೆಯನ್ನು ಕೇಳಿ ನೀವು ಪರಿಹರಿಸುತ್ತೀರಿ ನೀವು ಈ ಪ್ರಶ್ನೆಗೆ ಮೂರು ರಿಂದ ಐದು ವರ್ಷಗಳವರೆಗೆ ಕೆಲಸ ಮಾಡುತ್ತೀರಿ ನೀವು ಉತ್ತಮ ಉತ್ತರವನ್ನು ಪಡೆಯುತ್ತೀರಿ ನೀವು ಕೆಲವು ಪ್ರಕಟಣೆಯನ್ನು ಪಡೆಯುತ್ತೀರಿ ನಿಮ್ಮ Ph D ಅನ್ನು ಪಡೆಯುತ್ತೀರಿ ಅದು ಸಂಶೋಧನೆಗೆ ಸರಿಯಾದ ಸಮಸ್ಯೆಯಾಗಿದೆ ನೀವು ಪಾಯಿಂಟ್ ಪಡೆಯುತ್ತೀರಾ ಮತ್ತು ಇದು ಆಶ್ಚರ್ಯಕರವಾಗಿ ಮತ್ತು ನೀವು ಒಂದು ಪೂರ್ಣಕಾಲಿಕ ವಿಜ್ಞಾನಿ ಅಥವಾ ನಂತರದ ಪ್ರೊಫೆಸರ್ ಆಗಿದ್ದರೆ ಈ ಪ್ರಶ್ನೆಗಳನ್ನು ನಿರಂತರವಾಗಿ ಹೇಗೆ ಪರಿಹರಿಸುವುದು ಅಥವಾ ಪರಿಹರಿಸಲು ಕಷ್ಟವಾಗುವುದಿಲ್ಲ ಆದರೆ ಮೌಲ್ಯದ ಪರಿಹಾರವನ್ನು ಹೇಗೆ ಸೃಷ್ಟಿಸುವುದು ಆದ್ದರಿಂದ ಅದು ಒಂದು ಸವಾಲು ಸರಿ ಆದ್ದರಿಂದ ಸರ್ ಪೀಟರ್ ಮೆಡವಾರ್ ಅವರು 1960 ರಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದರು ಅವರು ಸಂಶೋಧನಾ ಸಮಸ್ಯೆಯ ಮೇಲೆ ಕೆಲಸ ಮಾಡಲು ಹೂಡಿಕೆಯ ಲಾಭವನ್ನು ಕುರಿತು ಮಾತನಾಡುತ್ತಾರೆ ಅದು ಪಾವತಿಯ ವೈ ಅಕ್ಷ ಮತ್ತು x ಆಕ್ಸಿಸ್ ತೊಂದರೆ ಮಟ್ಟ ಕಷ್ಟದ ಮಟ್ಟ ತೀರಾ ಕಡಿಮೆಯಿದ್ದರೆ ರಿಟರ್ನ್ ತುಂಬಾ ಕಡಿಮೆಯಿರುತ್ತದೆ ತೊಂದರೆ ಮಟ್ಟ ತುಂಬಾ ಹೆಚ್ಚಿದ್ದರೆ ರಿಟರ್ನ್ ಕೂಡ ತುಂಬಾ ಕಡಿಮೆಯಿದೆ ಏಕೆಂದರೆ ನೀವು ಅದನ್ನು ಪರಿಹರಿಸಲು ಸಾಧ್ಯವಾಗುವುದಿಲ್ಲ ಆದರೆ ಅದು ಸರಿಯಾದ ತೊಂದರೆ ಮಟ್ಟವನ್ನು ಹೊಂದಿದ್ದರೆ ನೀವು ಹಿಂದಿರುಗುವುದು ತುಂಬಾ ಹೆಚ್ಚಿದೆ ಇದು ಮೆಡಾರ್ ವಲಯ ಎಂದು ಕರೆಯಲಾಗುವ ಬೂದು ಪ್ರದೇಶದಲ್ಲಿ ಸೂಚಿಸಲಾಗುತ್ತದೆ ಆದ್ದರಿಂದ ನಿಮ್ಮ ಸಂಶೋಧನಾ ಕ್ಷೇತ್ರದಲ್ಲಿ ನಿಮ್ಮ ಮೆಡಾರ್ ವಲಯ ಏನು ಎಂದು ನೀವು ಲೆಕ್ಕಾಚಾರ ಮಾಡಬೇಕು